Hello and welcome to this lecture in the course for Secure Systems Engineering In the previous lecture we had looked at one particular problem called confinement and we had seen how a web server which we will which was called OKWS was designed with the principle of least privileges so that the surface with which an attacker in attack the system is drastically reduced we seen how OKWS used a lot of support that Unix provides with the various access control policies that are present in the Unix operating system to provide an infrastructure where the surface is reduced ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ನಾವು ಕನ್ ಫೈನ್ಮೆಂಟ್ ಎಂಬ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ನೋಡಿದ್ದೇವೆ ಮತ್ತು ಓಕೆಡಬ್ಲ್ಯೂ ಎಸ್ ಎಂದು ಕರೆಯಲ್ಪಡುವ ವೆಬ್ ಸರ್ವರ್ ಅನ್ನು ಕನಿಷ್ಠ ಸವಲತ್ತುಗಳ ತತ್ವದೊಂದಿಗೆ ಹೇಗೆ ವಿನ್ಯಾಸಗೊಳಿಸಲಾಗಿದೆ ಎಂಬುದನ್ನು ನಾವು ನೋಡಿದ್ದೇವೆ ಇದರಿಂದಾಗಿ ಆಕ್ರಮಣಕಾರರು ಸಿಸ್ಟಮ್ ಮೇಲೆ ದಾಳಿ ಮಾಡುವ ಮೇಲ್ಮೈ ತೀವ್ರವಾಗಿ ಕಡಿಮೆಯಾಗಿದೆ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿರುವ ವಿವಿಧ ಪ್ರವೇಶ ನಿಯಂತ್ರಣ ನೀತಿಗಳೊಂದಿಗೆ ಯುನಿಕ್ಸ್ ಒದಗಿಸುವ ಹೆಚ್ಚಿನ ಬೆಂಬಲವನ್ನು ಮೇಲ್ಮೈ ಕಡಿಮೆಯಾದ ಮೂಲಸೌಕರ್ಯವನ್ನು ಒದಗಿಸಲು ಓಕೆಡಬ್ಲ್ಯೂ ಎಸ್ ಹೇಗೆ ಬಳಸಿದೆ ಎಂಬುದನ್ನು ನಾವು ನೋಡಿದ್ದೇವೆ So what we will be looking at is something known as Software Fault Isolation So before we go into what Software Fault Isolation is we will look at particular use case of a web browser So note that while the previous lecture looked at the web server we look at the client aspect of the web server that is a web browser So all of you I am sure must have used a web browsers and what you would have noticed that programming languages used in web browsers or to actually display contents in web browsers are very much different from the regular C or C type of programs that are typically used to write applications ಆದ್ದರಿಂದ ನಾವು ನೋಡುತ್ತಿರುವುದು ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಶನ್ ಎಂದು ಕರೆಯಲ್ಪಡುತ್ತದೆ ಹಾಗಾಗಿ ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಶನ್ ಎಂದರೇನು ಎಂಬುದಕ್ಕೆ ಹೋಗುವ ಮೊದಲು ನಾವು ವೆಬ್ ಬ್ರೌಸರ್ ನ ನಿರ್ದಿಷ್ಟ ಬಳಕೆಯ ಪ್ರಕರಣವನ್ನು ನೋಡುತ್ತೇವೆ ಆದ್ದರಿಂದ ಹಿಂದಿನ ಉಪನ್ಯಾಸವು ವೆಬ್ ಸರ್ವರ್ ಅನ್ನು ನೋಡಿದಾಗ ನಾವು ವೆಬ್ ಬ್ರೌಸರ್ ಆಗಿರುವ ವೆಬ್ ಸರ್ವರ್ ನ ಕ್ಲೈಂಟ್ ಅಂಶವನ್ನು ನೋಡುತ್ತೇವೆ ಎಂಬುದನ್ನು ಗಮನಿಸಿ ಆದ್ದರಿಂದ ನೀವೆಲ್ಲರೂ ವೆಬ್ ಬ್ರೌಸರ್ ಗಳನ್ನು ಬಳಸಿರಬೇಕು ಮತ್ತು ವೆಬ್ ಬ್ರೌಸರ್ ಗಳಲ್ಲಿ ಅಥವಾ ವೆಬ್ ಬ್ರೌಸರ್ ಗಳಲ್ಲಿ ವಿಷಯಗಳನ್ನು ಪ್ರದರ್ಶಿಸಲು ಬಳಸುವ ಪ್ರೋಗ್ರಾಮಿಂಗ್ ಭಾಷೆಗಳು ಸಾಮಾನ್ಯ ಸಿ ಅಥವಾ ಸಿ C ಪ್ರಕಾರದ ಪ್ರೋಗ್ರಾಂ ಗಳಿಗಿಂತ ತುಂಬಾ ಭಿನ್ನವಾಗಿರುತ್ತವೆ ಮತ್ತು ಅಪ್ಲಿಕೇಶನ್ ಗಳನ್ನು ಬರೆಯಲು ಬಳಸಲಾಗುತ್ತದೆ ಎಂಬುದನ್ನು ನೀವು ಗಮನಿಸಿರಬಹುದು ಎಂದು ನನಗೆ ಖಾತ್ರಿಯಿದೆ So we will start with this particular application of a web browser so as you know a web browser connects to a web server such as web server such as say google com and it downloads the contents of a web page and essentially displays that contents also there are some programming languages or which would allow you to run programs on your local machine so these programs or for example written in JavaScript will be downloaded from the web server into your machine through the web browser and then executed in your local machine ನಾವು ವೆಬ್ ಬ್ರೌಸರ್ ನ ಈ ನಿರ್ದಿಷ್ಟ ಅಪ್ಲಿಕೇಶನ್ ನೊಂದಿಗೆ ಪ್ರಾರಂಭಿಸುತ್ತೇವೆ ಆದ್ದರಿಂದ ನಿಮಗೆ ತಿಳಿದಿರುವಂತೆ ವೆಬ್ ಬ್ರೌಸರ್ ವೆಬ್ ಸರ್ವರ್ ಗೆ ಸಂಪರ್ಕಿಸುತ್ತದೆ ಅಂದರೆ google com ಎಂದು ಹೇಳಬಹುದು ಮತ್ತು ಅದು ವೆಬ್ ಪುಟದ ವಿಷಯಗಳನ್ನು ಡೌನ್ಲೋಡ್ ಮಾಡುತ್ತದೆ ಮತ್ತು ಮೂಲಭೂತವಾಗಿ ಆ ವಿಷಯಗಳನ್ನು ಸಹ ಪ್ರದರ್ಶಿಸುತ್ತದೆ ಕೆಲವು ಪ್ರೋಗ್ರಾಮಿಂಗ್ ಭಾಷೆಗಳಿವೆ ಅಥವಾ ನಿಮ್ಮ ಸ್ಥಳೀಯ ಗಣಕದಲ್ಲಿ ಪ್ರೋಗ್ರಾಂಗಳನ್ನು ಚಲಾಯಿಸಲು ನಿಮಗೆ ಅವಕಾಶ ನೀಡುತ್ತದೆ ಆದ್ದರಿಂದ ಈ ಪ್ರೋಗ್ರಾಂಗಳು ಉದಾಹರಣೆಗೆ ಜಾವಾಸ್ಕ್ರಿಪ್ಟ್ ನಲ್ಲಿ ಬರೆಯಲಾದ ವೆಬ್ ಸರ್ವರ್ ನಿಂದ ವೆಬ್ ಬ್ರೌಸರ್ ಮೂಲಕ ನಿಮ್ಮ ಯಂತ್ರಕ್ಕೆ ಡೌನ್ಲೋಡ್ ಮಾಡಲಾಗುತ್ತದೆ ಮತ್ತು ನಂತರ ನಿಮ್ಮ ಸ್ಥಳೀಯ ಯಂತ್ರದಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ One question that actually comes to our mind at this particular point of time is why do we have a special programming language for web browsers Why do we actually have to have some programming language like JavaScript to be used with web browsers Why cannot we actually use regular C and C type of programs with web browsers So in such a case what would happen is your web browser will connect to a web server download a program written in say C and C that program or that executable would then execute through your web browser in your system ಈ ನಿರ್ದಿಷ್ಟ ಸಮಯದಲ್ಲಿ ನಮ್ಮ ಮನಸ್ಸಿಗೆ ಬರುವ ಒಂದು ಪ್ರಶ್ನೆಯೆಂದರೆ ನಾವು ವೆಬ್ ಬ್ರೌಸರ್ ಗಳಿಗಾಗಿ ವಿಶೇಷ ಪ್ರೋಗ್ರಾಮಿಂಗ್ ಭಾಷೆಯನ್ನು ಏಕೆ ಹೊಂದಿದ್ದೇ ವೆಬ್ ಬ್ರೌಸರ್ ಗಳೊಂದಿಗೆ ಬಳಸಲು ಜಾವಾಸ್ಕ್ರಿಪ್ಟ್ ನಂತಹ ಕೆಲವು ಪ್ರೋಗ್ರಾಮಿಂಗ್ ಭಾಷೆಯನ್ನು ಏಕೆ ಹೊಂದಿರಬೇಕು ವೆಬ್ ಬ್ರೌಸರ್ ಗಳೊಂದಿಗೆ ನಾವು ಸಾಮಾನ್ಯ ಸಿ ಮತ್ತು ಸಿ C ಪ್ರಕಾರದ ಪ್ರೋಗ್ರಾಂ ಗಳನ್ನು ಏಕೆ ಬಳಸಬಾರದು ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಏನಾಗುತ್ತದೆ ಎಂದರೆ ನಿಮ್ಮ ವೆಬ್ ಬ್ರೌಸರ್ ವೆಬ್ ಸರ್ವರ್ ಗೆ ಸಂಪರ್ಕಗೊಳ್ಳುತ್ತದೆ ಸಿ ಮತ್ತು ಸಿ C ಎಂದು ಬರೆಯಲಾದ ಪ್ರೋಗ್ರಾಂ ಅನ್ನು ಡೌನ್ಲೋಡ್ ಮಾಡುತ್ತದೆ ಅಥವಾ ಆ ಪ್ರೋಗ್ರಾಂ ಕಾರ್ಯಗತಗೊಳಿಸಬಹುದಾದ ನಂತರ ನಿಮ್ಮ ಸಿಸ್ಟಮ್ ನಲ್ಲಿ ನಿಮ್ಮ ವೆಬ್ ಬ್ರೌಸರ್ ಮೂಲಕ ಕಾರ್ಯಗತಗೊಳ್ಳುತ್ತದೆ The problem with this particular model is that there is a huge security concern right with C and C programs you can achieve a lot of system aspects you would be able to for example manipulate a lot of files delete files you could see a lot of system processes that is running and so on you could directly invoke system calls and this could actually lead to a lot of problems ಈ ನಿರ್ದಿಷ್ಟ ಮಾದರಿಯ ಸಮಸ್ಯೆಯೆಂದರೆ ಸಿ ಮತ್ತು ಸಿ C ಪ್ರೋಗ್ರಾಂ ಗಳೊಂದಿಗೆ ನೀವು ಸಾಕಷ್ಟು ಸಿಸ್ಟಮ್ ಅಂಶಗಳನ್ನು ಸಾಧಿಸಬಹುದು ಉದಾಹರಣೆಗೆ ನೀವು ಬಹಳಷ್ಟು ಫೈಲ್ ಗಳನ್ನು ಕುಶಲತೆಯಿಂದ ನಿರ್ವಹಿಸಬಹುದು ನೀವು ಬಹಳಷ್ಟು ಫೈಲ್ ಗಳನ್ನು ಅಳಿಸಬಹುದು ಚಾಲನೆಯಲ್ಲಿರುವ ಸಿಸ್ಟಮ್ ಪ್ರಕ್ರಿಯೆಗಳು ಮತ್ತು ಹೀಗೆ ನೀವು ನೇರವಾಗಿ ಸಿಸ್ಟಮ್ ಕರೆಗಳನ್ನು ಆಹ್ವಾನಿಸಬಹುದು ಮತ್ತು ಇದು ವಾಸ್ತವವಾಗಿ ಬಹಳಷ್ಟು ಸಮಸ್ಯೆಗಳಿಗೆ ಕಾರಣವಾಗಬಹುದು So the big reason why we do not want to run C and C code in a web browser is security so essentially it is very difficult for us to trust C and C code therefore in order to achieve a more secure environment where the programs that you run through your browser is limited to what it can actually do we use programming languages like JavaScript so JavaScript is designed to be highly restrictive and as many of you who would have programmed with JavaScript you would be aware that the compared to a C and C type of program the program the programming API is our highly limited and therefore you would not be able to do a lot of system a level tasks and as a result your client system which is running your web browser is essentially protected ಆದ್ದರಿಂದ ನಾವು ವೆಬ್ ಬ್ರೌಸರ್ನಲ್ಲಿ ಸಿ ಮತ್ತು ಸಿ C ಕೋಡ್ ಅನ್ನು ಚಲಾಯಿಸಲು ಬಯಸದಿರಲು ದೊಡ್ಡ ಕಾರಣವೆಂದರೆ ಭದ್ರತೆ ಆದ್ದರಿಂದ ಮೂಲಭೂತವಾಗಿ ಸಿ ಮತ್ತು ಸಿ C ಕೋಡ್ ಅನ್ನು ನಂಬುವುದು ನಮಗೆ ತುಂಬಾ ಕಷ್ಟ ಆದ್ದರಿಂದ ಹೆಚ್ಚು ಸುರಕ್ಷಿತ ವಾತಾವರಣವನ್ನು ಸಾಧಿಸುವ ಸಲುವಾಗಿ ನೀವು ಪ್ರೋಗ್ರಾಂ ಗಳು ನಿಮ್ಮ ಬ್ರೌಸರ್ ಮೂಲಕ ಚಾಲನೆ ಮಾಡುವುದು ನಾವು JavaScript ನಂತಹ ಪ್ರೋಗ್ರಾಮಿಂಗ್ ಭಾಷೆಗಳನ್ನು ಬಳಸುವುದಕ್ಕೆ ಸೀಮಿತವಾಗಿದೆ ಆದ್ದರಿಂದ JavaScript ಅನ್ನು ಹೆಚ್ಚು ನಿರ್ಬಂಧಿತವಾಗಿರುವಂತೆ ವಿನ್ಯಾಸಗೊಳಿಸಲಾಗಿದೆ ಮತ್ತು JavaScript ನೊಂದಿಗೆ ಪ್ರೋಗ್ರಾಮ್ ಮಾಡಿದ ನಿಮ್ಮಲ್ಲಿ ಅನೇಕರು ಸಿ ಮತ್ತು ಸಿ C ಗೆ ಹೋಲಿಸಿದರೆ ನಿಮಗೆ ತಿಳಿದಿರಬಹುದು ಪ್ರೋಗ್ರಾಂ ಪ್ರಕಾರದ ಪ್ರೋಗ್ರಾಂ ಪ್ರೋಗ್ರಾಮಿಂಗ್ API ನಮ್ಮ ಅತ್ಯಂತ ಸೀಮಿತವಾಗಿದೆ ಮತ್ತು ಆದ್ದರಿಂದ ನೀವು ಬಹಳಷ್ಟು ಸಿಸ್ಟಮ್ ಒಂದು ಮಟ್ಟದ ಕಾರ್ಯಗಳನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಪರಿಣಾಮವಾಗಿ ನಿಮ್ಮ ವೆಬ್ ಬ್ರೌಸರ್ ಅನ್ನು ಚಾಲನೆ ಮಾಡುತ್ತಿರುವ ನಿಮ್ಮ ಕ್ಲೈಂಟ್ ಸಿಸ್ಟಮ್ ಮೂಲಭೂತವಾಗಿ ರಕ್ಷಿಸಲ್ಪಟ್ಟಿದೆ The huge problem with actually running JavaScript in your web browser is that JavaScript is extremely slow and therefore it is not suited for high end graphic web pages or for example if you are running games over the web so using JavaScript would be essentially a huge disadvantage because the rendering would be extremely slow so keeping this in mind one would want to run C and C code in your web browser ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ನಿಜವಾಗಿ ಜಾವಾಸ್ಕ್ರಿಪ್ಟ್ ಚಾಲನೆಯಲ್ಲಿರುವ ದೊಡ್ಡ ಸಮಸ್ಯೆಯೆಂದರೆ ಜಾವಾಸ್ಕ್ರಿಪ್ಟ್ ಅತ್ಯಂತ ನಿಧಾನವಾಗಿರುತ್ತದೆ ಮತ್ತು ಆದ್ದರಿಂದ ಇದು ಉನ್ನತ ಮಟ್ಟದ ಗ್ರಾಫಿಕ್ ವೆಬ್ ಪುಟಗಳಿಗೆ ಸೂಕ್ತವಲ್ಲ ಉದಾಹರಣೆಗೆ ನೀವು ವೆಬ್ ನಲ್ಲಿ ಆಟಗಳನ್ನು ಚಲಾಯಿಸುತ್ತಿದ್ದರೆ ಜಾವಾಸ್ಕ್ರಿಪ್ಟ್ ಅನ್ನು ಬಳಸುವುದು ಮೂಲಭೂತವಾಗಿ ದೊಡ್ಡ ಅನನುಕೂಲವಾಗಿದೆ ಏಕೆಂದರೆ ರೆಂಡರಿಂಗ್ ಅತ್ಯಂತ ನಿಧಾನವಾಗಿರುತ್ತದೆ ಆದ್ದರಿಂದ ಇದನ್ನು ಗಮನದಲ್ಲಿಟ್ಟುಕೊಂಡು ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಸಿ ಮತ್ತು ಸಿ C ಕೋಡ್ ಅನ್ನು ಚಲಾಯಿಸಲು ಬಯಸುತ್ತಾರೆ So we have a problem here while at one site for some applications like high end graphics C and C code is preferred in the web browser so that you achieve the right amount of performance you would be able to render your graphics and player web games very smoothly but on the other hand running C and C code in a web browser could result in huge security concerns ಆದ್ದರಿಂದ ನಮಗೆ ಇಲ್ಲಿ ಸಮಸ್ಯೆ ಎಂದರೆ ಕೆಲವು ಅಪ್ಲಿಕೇಶನ್ ಗಳಿಗಾಗಿ ಉನ್ನತ ಮಟ್ಟದ ಗ್ರಾಫಿಕ್ಸ್ ಸಿ ಮತ್ತು ಸಿ C ಕೋಡ್ ಅನ್ನು ವೆಬ್ ಬ್ರೌಸರ್ ನಲ್ಲಿ ಆದ್ಯತೆ ನೀಡಲಾಗುತ್ತದೆ ಇದರಿಂದ ನೀವು ಸರಿಯಾದ ಪ್ರಮಾಣದ ಕಾರ್ಯಕ್ಷಮತೆಯನ್ನು ಸಾಧಿಸಲು ನಿಮ್ಮ ಗ್ರಾಫಿಕ್ಸ್ ಮತ್ತು ಪ್ಲೇಯರ್ ವೆಬ್ ಗೇಮ್ ಗಳನ್ನು ಸರಾಗವಾಗಿ ಸಲ್ಲಿಸಲು ಸಾಧ್ಯವಾಗುತ್ತದೆ ಆದರೆ ಮತ್ತೊಂದೆಡೆ ಸಿ ಮತ್ತು ಸಿ C ಕೋಡ್ ಅನ್ನು ವೆಬ್ ಬ್ರೌಸರ್ ನಲ್ಲಿ ಚಾಲನೆ ಮಾಡುವುದು ಭಾರೀ ಭದ್ರತಾ ಕಾಳಜಿಗಳಿಗೆ ಕಾರಣವಾಗಬಹುದು So one way within which this problem was handled in the past was by means of an ActiveX component so an ActiveX component especially in a Microsoft Windows type of operating systems would permit a developer to develop code in C or which VC or something like that and the ActiveX component could be invoked from the web browser this particular figure over here would show how the Internet Explorer would pop up a message stating that this particular website wants to run an ActiveX component ಆದ್ದರಿಂದ ಹಿಂದೆ ಈ ಸಮಸ್ಯೆಯನ್ನು ನಿಭಾಯಿಸಿದ ಒಂದು ವಿಧಾನವೆಂದರೆ ಆಕ್ಟಿವ್ಎಕ್ಸ್ ಘಟಕದ ಮೂಲಕ ಆದ್ದರಿಂದ ಆಕ್ಟಿವ್ಎಕ್ಸ್ ಘಟಕವು ವಿಶೇಷವಾಗಿ ಮೈಕ್ರೋಸಾಫ್ಟ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಗಳಲ್ಲಿ ಡೆವಲಪರ್ ಗೆ ಸಿ C ಅಥವಾ ಯಾವ ವಿಸಿ VC ಅಥವಾ ಅಂತಹದ್ದೇನಾದರೂ ಕೋಡ್ ಅನ್ನು ಅಭಿವೃದ್ಧಿಪಡಿಸಲು ಅನುಮತಿಸುತ್ತದೆ ಆಕ್ಟಿವ್ಎಕ್ಸ್ ಘಟಕವನ್ನು ವೆಬ್ ಬ್ರೌಸರ್ ನಿಂದ ಆಹ್ವಾನಿಸಬಹುದು ಈ ನಿರ್ದಿಷ್ಟ ವೆಬ್ಸೈಟ್ ಆಕ್ಟಿವ್ಎಕ್ಸ್ ಘಟಕವನ್ನು ಚಲಾಯಿಸಲು ಬಯಸುತ್ತದೆ ಎಂದು ಹೇಳುವ ಸಂದೇಶವನ್ನು ಇಂಟರ್ನೆಟ್ ಎಕ್ಸ್ಪ್ಲೋರರ್ ಹೇಗೆ ಪಾಪ್ ಅಪ್ ಮಾಡುತ್ತದೆ ಎಂಬುದನ್ನು ಈ ನಿರ್ದಿಷ್ಟ ಅಂಕಿ ತೋರಿಸುತ್ತದೆ Now if the user clicks on this and the user says that the ActiveX component can run then what would happen is that the ActiveX component which is written in C and C would be downloaded from the web server into this local machine where this Internet Explorer is present and that ActiveX component will execute Now essentially as we see this is not a very secure way of doing things because the only protection that is obtained or the only security that is obtained is this particular popup message where the browser requests the user to actually take the decision whether the ActiveX components should run or should not run in the system and since many users are unaware of the security aspects or the vulnerabilities or the security issues that are linked with ActiveX components most users would actually click on this run ActiveX component and this could result in their system being compromised ಈಗ ಬಳಕೆದಾರರು ಇದನ್ನು ಕ್ಲಿಕ್ ಮಾಡಿದರೆ ಮತ್ತು ಆಕ್ಟಿವ್ಎಕ್ಸ್ ಘಟಕವು ರನ್ ಆಗಬಹುದು ಎಂದು ಬಳಕೆದಾರರು ಹೇಳಿದರೆ ಏನಾಗುತ್ತದೆ ಎಂದರೆ ಸಿ ಮತ್ತು ಸಿ C ನಲ್ಲಿ ಬರೆಯಲಾದ ಆಕ್ಟಿವ್ಎಕ್ಸ್ ಘಟಕವು ವೆಬ್ ಸರ್ವರ್ ನಿಂದ ಈ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಇರುವ ಸ್ಥಳೀಯ ಯಂತ್ರಕ್ಕೆ ಡೌನ್ಲೋಡ್ ಆಗುತ್ತದೆ ಮತ್ತು ಆಕ್ಟಿವ್ಎಕ್ಸ್ ಘಟಕವು ಕಾರ್ಯಗತಗೊಳ್ಳುತ್ತದೆ ಈಗ ಮೂಲಭೂತವಾಗಿ ನಾವು ನೋಡುವಂತೆ ಇದು ಕೆಲಸಗಳನ್ನು ಮಾಡುವ ಅತ್ಯಂತ ಸುರಕ್ಷಿತ ಮಾರ್ಗವಲ್ಲ ಏಕೆಂದರೆ ಪಡೆಯಲಾದ ಏಕೈಕ ರಕ್ಷಣೆ ಅಥವಾ ಪಡೆದ ಏಕೈಕ ಭದ್ರತೆ ಈ ನಿರ್ದಿಷ್ಟ ಪಾಪ್ಅಪ್ ಸಂದೇಶವಾಗಿದೆ ಅಲ್ಲಿ ಆಕ್ಟಿವ್ಎಕ್ಸ್ ಘಟಕಗಳು ನಿಜವಾಗಿಯೂ ನಿರ್ಧಾರವನ್ನು ತೆಗೆದುಕೊಳ್ಳಲು ಬ್ರೌಸರ್ ಬಳಕೆದಾರರನ್ನು ವಿನಂತಿಸುತ್ತದೆ ಸಿಸ್ಟಮ್ ನಲ್ಲಿ ರನ್ ಅಥವಾ ರನ್ ಮಾಡಬಾರದು ಮತ್ತು ಅನೇಕ ಬಳಕೆದಾರರಿಗೆ ಭದ್ರತಾ ಅಂಶಗಳು ಅಥವಾ ದುರ್ಬಲತೆಗಳು ಅಥವಾ ಆಕ್ಟಿವ್ಎಕ್ಸ್ ಘಟಕಗಳೊಂದಿಗೆ ಲಿಂಕ್ ಮಾಡಲಾದ ಭದ್ರತಾ ಸಮಸ್ಯೆಗಳ ಬಗ್ಗೆ ತಿಳಿದಿಲ್ಲದ ಕಾರಣ ಹೆಚ್ಚಿನ ಬಳಕೆದಾರರು ಈ ರನ್ ಆಕ್ಟಿವ್ಎಕ್ಸ್ ಘಟಕವನ್ನು ಕ್ಲಿಕ್ ಮಾಡುತ್ತಾರೆ ಮತ್ತು ಇದು ಅವರ ಸಿಸ್ಟಮ್ ಆಗಿರುವುದರಿಂದ ರಾಜಿ ಮಾಡಿಕೊಂಡಿದ್ದಾರೆ What we will be seeing today is a better way or to actually handle this situation so what will be looking at is something known as Fine grained confinement where the framework or the web browser would provide a particular platform by which C and C code can be executed in a web browser in a very protected environment or in a very confined environment so till a few years back the Google Chrome web browser used some use something known as Native Client or NACL in their browsers to actually achieve this Fine grained confinement ನಾವು ಇಂದು ನೋಡುತ್ತಿರುವುದು ಉತ್ತಮ ಮಾರ್ಗ ಅಥವಾ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಆದ್ದರಿಂದ ನೋಡುತ್ತಿರುವುದು ಏನೆಂದರೆ ಫೈನ್ ಗ್ರೈನ್ಡ್ ಕನ್ ಫೈನ್ಮೆಂಟ್ ಎಂದು ಕರೆಯಲ್ಪಡುತ್ತದೆ ಅಲ್ಲಿ ಫ್ರೇಮ್ವರ್ಕ್ ಅಥವಾ ವೆಬ್ ಬ್ರೌಸರ್ ನಿರ್ದಿಷ್ಟ ವೇದಿಕೆಯನ್ನು ಒದಗಿಸುತ್ತದೆ ಅದರ ಮೂಲಕ ಸಿ ಮತ್ತು ಸಿ C ಕೋಡ್ ಮಾಡಬಹುದು ಅತ್ಯಂತ ಸಂರಕ್ಷಿತ ಪರಿಸರದಲ್ಲಿ ಅಥವಾ ಅತ್ಯಂತ ಸೀಮಿತ ಪರಿಸರದಲ್ಲಿ ವೆಬ್ ಬ್ರೌಸರ್ ನಲ್ಲಿ ಕಾರ್ಯಗತಗೊಳಿಸಲಾಗಿದೆ ಆದ್ದರಿಂದ ಕೆಲವು ವರ್ಷಗಳ ಹಿಂದೆ Google Chrome ವೆಬ್ ಬ್ರೌಸರ್ ಈ ಉತ್ತಮ ಕನ್ ಫೈನ್ಮೆಂಟ್ ಅನ್ನು ಸಾಧಿಸಲು ತಮ್ಮ ಬ್ರೌಸರ್ ಗಳಲ್ಲಿ ಸ್ಥಳೀಯ ಕ್ಲೈಂಟ್ ಅಥವಾ ಎನ್ಎಸಿಎಲ್ ಎಂದು ಕರೆಯಲ್ಪಡುವ ಕೆಲವು ಬಳಕೆಯನ್ನು ಬಳಸಿದರು So let us see what a fine grained confinement is so we will be actually discussing a particular paper known as Software Fault Isolation ಆದ್ದರಿಂದ ಫೈನ್ ಗ್ರೈನ್ಡ್ ಕನ್ ಫೈನ್ಮೆಂಟ್ ಎಂದರೇನು ಎಂದು ನಾವು ನೋಡೋಣ ಆದ್ದರಿಂದ ನಾವು ಸಾಫ್ಟ್ವೇರ್ ಫಾಲ್ಟ್ ಐಸೊಲೇಶನ್ ಎಂದು ಕರೆಯಲ್ಪಡುವ ನಿರ್ದಿಷ್ಟ ಪೇಪರ್ ಅನ್ನು ಚರ್ಚಿಸುತ್ತೇವೆ Now what we achieve with Fine grained confinement is that we have an application over here now this application you could consider this as a process and as we know within a process any function can invoke any other function Similarly any function within this particular process can access any global data or data present in the heap of this entire process space ಈಗ ನಾವು ಫೈನ್ ಗ್ರೈನ್ಡ್ ಕನ್ ಫೈನ್ಮೆಂಟ್ ದಿಂದ ಸಾಧಿಸುವುದೇನೆಂದರೆ ನಾವು ಇಲ್ಲಿ ಅಪ್ಲಿಕೇಶನ್ ಅನ್ನು ಹೊಂದಿದ್ದೇವೆ ಈಗ ನೀವು ಈ ಅಪ್ಲಿಕೇಶನ್ ಒಂದು ಪ್ರಕ್ರಿಯೆ ಎಂದು ಪರಿಗಣಿಸಬಹುದು ಮತ್ತು ಪ್ರಕ್ರಿಯೆಯೊಳಗೆ ನಮಗೆ ತಿಳಿದಿರುವಂತೆ ಯಾವುದೇ ಕಾರ್ಯವು ಯಾವುದೇ ಕಾರ್ಯವನ್ನು ಆಹ್ವಾನಿಸಬಹುದು ಅಂತೆಯೇ ಈ ನಿರ್ದಿಷ್ಟ ಪ್ರಕ್ರಿಯೆಯೊಳಗಿನ ಯಾವುದೇ ಕಾರ್ಯವು ಈ ಸಂಪೂರ್ಣ ಪ್ರಕ್ರಿಯೆಯ ಜಾಗದ ರಾಶಿಯಲ್ಲಿರುವ ಯಾವುದೇ ಜಾಗತಿಕ ಡೇಟಾ ಅಥವಾ ಡೇಟಾ ವನ್ನು ಪ್ರವೇಶಿಸಬಹುದು Now with a fine grained confinement to within a process what we actually achieved is creating one compartment like this so code that runs within this compartment is restricted by these boundaries of this particular compartment So the infrastructure that we provide would ensure that when a function that a function executing in this confined environment cannot directly invoke any function outside this environment similarly a function present inside this particular confined environment would not be able to directly access any global variable or heap data present outside this confined area ಈಗ ಒಂದು ಫೈನ್ ಗ್ರೈನ್ಡ್ ಕನ್ ಫೈನ್ಮೆಂಟ್ ದೊಂದಿಗೆ ನಾವು ನಿಜವಾಗಿ ಸಾಧಿಸಿರುವುದು ಏನೆಂದರೆ ಈ ರೀತಿಯ ಒಂದು ವಿಭಾಗವನ್ನು ರಚಿಸುತ್ತಿದೆ ಆದ್ದರಿಂದ ಈ ವಿಭಾಗದೊಳಗೆ ಚಲಿಸುವ ಕೋಡ್ ಈ ನಿರ್ದಿಷ್ಟ ವಿಭಾಗದ ಈ ಗಡಿಗಳಿಂದ ನಿರ್ಬಂಧಿಸಲ್ಪಟ್ಟಿದೆ ಆದ್ದರಿಂದ ನಾವು ಒದಗಿಸುವ ಮೂಲಸೌಕರ್ಯವು ಈ ಸೀಮಿತ ಪರಿಸರದಲ್ಲಿ ಕಾರ್ಯಗತಗೊಳಿಸುವ ಕಾರ್ಯವು ಈ ಪರಿಸರದ ಹೊರಗೆ ಯಾವುದೇ ಕಾರ್ಯವನ್ನು ನೇರವಾಗಿ ಆಹ್ವಾನಿಸಲು ಸಾಧ್ಯವಾಗದಿದ್ದಾಗ ಈ ನಿರ್ದಿಷ್ಟ ಸೀಮಿತ ಪರಿಸರದೊಳಗೆ ಇರುವ ಕಾರ್ಯವು ಈ ಸೀಮಿತ ಪ್ರದೇಶದ ಹೊರಗೆ ಇರುವ ಯಾವುದೇ ಗ್ಲೋಬಲ್ ವೇರಿಯಬಲ್ ಅಥವಾ ರಾಶಿ ಇರುವ ಡೇಟಾ ವನ್ನು ನೇರವಾಗಿ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ ಎಂದು ಖಚಿತಪಡಿಸುತ್ತದೆ On the other hand functions one function in this confined area could directly call another function in this area or access data in the global space or heap in this particular confined area essentially in order to achieve this confined infrastructure we would require to address two aspects first how would we restrict a modules capabilities So we call this a particular confined module how would we ensure that a function over here cannot access of another function or data outside this particular module second how would be restrict reading and writing of data outside this particular module ಮತ್ತೊಂದೆಡೆ ಈ ಸೀಮಿತ ಪ್ರದೇಶದಲ್ಲಿನ ಒಂದು ಕಾರ್ಯವು ಈ ಪ್ರದೇಶದಲ್ಲಿ ಮತ್ತೊಂದು ಕಾರ್ಯವನ್ನು ನೇರವಾಗಿ ಕರೆಯಬಹುದು ಅಥವಾ ಜಾಗತಿಕ ಜಾಗದಲ್ಲಿ ಡೇಟಾ ವನ್ನು ಪ್ರವೇಶಿಸಬಹುದು ಅಥವಾ ಈ ನಿರ್ದಿಷ್ಟ ಸೀಮಿತ ಪ್ರದೇಶದಲ್ಲಿ ರಾಶಿಯನ್ನು ಮೂಲಭೂತವಾಗಿ ಈ ಸೀಮಿತ ಮೂಲಸೌಕರ್ಯವನ್ನು ಸಾಧಿಸಲು ನಾವು ಮೊದಲು ಎರಡು ಅಂಶಗಳನ್ನು ತಿಳಿಸಬೇಕಾಗಿದೆ ಮಾಡ್ಯೂಲ್ ಸಾಮರ್ಥ್ಯಗಳನ್ನು ನಾವು ಹೇಗೆ ನಿರ್ಬಂಧಿಸುತ್ತೇವೆ ಆದ್ದರಿಂದ ನಾವು ಇದನ್ನು ನಿರ್ದಿಷ್ಟ ಸೀಮಿತ ಮಾಡ್ಯೂಲ್ ಎಂದು ಕರೆಯುತ್ತೇವೆ ಇಲ್ಲಿರುವ ಕಾರ್ಯವು ಈ ನಿರ್ದಿಷ್ಟ ಮಾಡ್ಯೂಲ್ ನ ಹೊರಗೆ ಮತ್ತೊಂದು ಕಾರ್ಯ ಅಥವಾ ಡೇಟಾ ವನ್ನು ಪ್ರವೇಶಿಸಲು ಸಾಧ್ಯವಿಲ್ಲ ಎಂದು ನಾವು ಖಚಿತಪಡಿಸಿಕೊಳ್ಳುವುದು ಹೇಗೆ ಎರಡನೆಯದು ಈ ನಿರ್ದಿಷ್ಟ ಮಾಡ್ಯೂಲ್ ನ ಹೊರಗೆ ಡೇಟಾ ವನ್ನು ಓದುವುದು ಮತ್ತು ಬರೆಯುವುದನ್ನು ಹೇಗೆ ನಿರ್ಬಂಧಿಸುವುದು So one solution for this as we have seen in the previous lecture what OKWS did was by using remote procedure calls what we would do is we would keep this confined area as a totally different process and then we would use remote procedure calls between these two processes to obtain the confinement however the problem over here is that RPCs have a huge overhead every time you want to invoke a remote procedure call from one process to another process there is a context switch required and therefore the operating system gets invoked the OS would ensure that the RPC is transferred to the right process the process would execute it is required function and then there is another context switch from this particular process back to the callee process ಆದ್ದರಿಂದ ನಾವು ಹಿಂದಿನ ಉಪನ್ಯಾಸದಲ್ಲಿ ನೋಡಿದಂತೆ ಇದಕ್ಕೆ ಒಂದು ಪರಿಹಾರವೆಂದರೆ ರಿಮೋಟ್ ಪ್ರೊಸೀಜರ್ ಕರೆಗಳನ್ನು ಬಳಸಿಕೊಂಡು ಓ ಕೆ ಡಬ್ಲ್ಯೂ ಎಸ್ ಏನು ಮಾಡುತ್ತೇವೆ ಎಂದರೆ ನಾವು ಈ ಸೀಮಿತ ಪ್ರದೇಶವನ್ನು ಸಂಪೂರ್ಣವಾಗಿ ವಿಭಿನ್ನ ಪ್ರಕ್ರಿಯೆಯಾಗಿ ಇರಿಸುತ್ತೇವೆ ಮತ್ತು ನಂತರ ನಾವು ಕನ್ ಫೈನ್ಮೆಂಟ್ ಅನ್ನು ಪಡೆಯಲು ಈ ಎರಡು ಪ್ರಕ್ರಿಯೆಗಳ ನಡುವೆ ರಿಮೋಟ್ ಪ್ರೊಸೀಜರ್ ಕರೆಗಳನ್ನು ಬಳಸುತ್ತೇವೆ ಇಲ್ಲಿ ಸಮಸ್ಯೆಯೆಂದರೆ ಆರ್ ಪಿ ಸಿ ಗಳು ಹೆಚ್ಚಿನ ಓವರ್ಹೆಡ್ ಅನ್ನು ಹೊಂದಿವೆ ಪ್ರತಿ ಬಾರಿ ನೀವು ಒಂದು ಪ್ರಕ್ರಿಯೆಯಿಂದ ಇನ್ನೊಂದು ಪ್ರಕ್ರಿಯೆಗೆ ರಿಮೋಟ್ ಪ್ರೊಸೀಜರ್ ಕರೆಯನ್ನು ಆಹ್ವಾನಿಸಲು ಬಯಸಿದಾಗ ಕಾಂಟೆಕ್ಸ್ಟ್ ಸ್ವಿಚ್ ಅಗತ್ಯವಿರುತ್ತದೆ ಮತ್ತು ಆದ್ದರಿಂದ ಆಪರೇಟಿಂಗ್ ಸಿಸ್ಟಮ್ ಅನ್ನು ಆಹ್ವಾನಿಸಲಾಗುತ್ತದೆ ಆರ್ ಪಿ ಸಿ ಅನ್ನು ಸರಿಯಾದ ಪ್ರಕ್ರಿಯೆಗೆ ವರ್ಗಾಯಿಸಲಾಗಿದೆ ಎಂದು OS ಖಚಿತಪಡಿಸುತ್ತದೆ ಪ್ರಕ್ರಿಯೆಯು ಅದನ್ನು ಕಾರ್ಯಗತಗೊಳಿಸುತ್ತದೆ ನಂತರ ಈ ನಿರ್ದಿಷ್ಟ ಪ್ರಕ್ರಿಯೆಯಿಂದ ಕರೆ ಪ್ರಕ್ರಿಯೆಗೆ ಮತ್ತೊಂದು ಕಾಂಟೆಕ್ಸ್ಟ್ ಸ್ವಿಚ್ ಇರುತ್ತದೆ So every RPC involves two context switches one to send the request for the remote procedure call and the other one to actually obtain the return values each context switch is very heavy and therefore would result in performance overheads So now with this fine grained confinement which will actually discuss in this particular lecture What we would be able to do is obtain one address space and within this address space so we would create a closed compartment where code and data executing in this confined area is restricted by the walls of this compartment ಆದ್ದರಿಂದ ಪ್ರತಿ ಆರ್ ಪಿ ಸಿ ಎರಡು ಕಾಂಟೆಕ್ಸ್ಟ್ ಸ್ವಿಚ್ ಗಳನ್ನು ಒಳಗೊಂಡಿರುತ್ತದೆ ಒಂದು ರಿಮೋಟ್ ಪ್ರೊಸೀಜರ್ ಕರೆಗಾಗಿ ವಿನಂತಿಯನ್ನು ಕಳುಹಿಸಲು ಮತ್ತು ಇನ್ನೊಂದು ವಾಸ್ತವವಾಗಿ ರಿಟರ್ನ್ ಮೌಲ್ಯಗಳನ್ನು ಪಡೆಯಲು ಪ್ರತಿ ಕಾಂಟೆಕ್ಸ್ಟ್ ಸ್ವಿಚ್ ತುಂಬಾ ಭಾರವಾಗಿರುತ್ತದೆ ಮತ್ತು ಆದ್ದರಿಂದ ಕಾರ್ಯಕ್ಷಮತೆಯ ಓವರ್ಹೆಡ್ ಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಈಗ ಫೈನ್ ಗ್ರೈನ್ಡ್ ಕನ್ ಫೈನ್ಮೆಂಟ್ ದೊಂದಿಗೆ ಇದು ವಾಸ್ತವವಾಗಿ ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ಚರ್ಚಿಸುವ ಈ ನಾವು ಏನು ಮಾಡಲು ಸಾಧ್ಯವಾಗುತ್ತದೆ ಎಂದರೆ ಒಂದು ವಿಳಾಸದ ಜಾಗವನ್ನು ಮತ್ತು ಈ ವಿಳಾಸದ ಜಾಗದಲ್ಲಿ ಒಂದು ಮುಚ್ಚಿದ ವಿಭಾಗವನ್ನು ರಚಿಸುತ್ತೇವೆ ಆದ್ದರಿಂದ ನಾವು ಈ ಸೀಮಿತ ಪ್ರದೇಶದಲ್ಲಿ ಕೋಡ್ ಮತ್ತು ಡೇಟಾ ವನ್ನು ಕಾರ್ಯಗತಗೊಳಿಸುವುದನ್ನು ಈ ವಿಭಾಗದ ಗೋಡೆಗಳಿಂದ ನಿರ್ಬಂಧಿಸಲಾಗಿದೆ The techniques that we will be actually discussing in this particular lecture is present in this paper efficient Software Fault Isolation in SOSP in 1993 So what we do here is the following first the process space that is this part is partitioned in two various logical domains each logical domain is known as a Fault Domain and each of these domains comprises of data and code as shown over here so we have one fault domain over here and this particular fault domain comprises of data and code further each fault domain is given a unique ID ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ವಾಸ್ತವವಾಗಿ ಚರ್ಚಿಸುವ ತಂತ್ರಗಳು 1993 ರಲ್ಲಿ ಎಸ್ ಓ ಎಸ್ ಪಿ ಯಲ್ಲಿನ ಈ ಕಾಗದದ ಎಫಿಷಿಯೆಂಟ್ ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಷನ್ ಯಲ್ಲಿವೆ ಆದ್ದರಿಂದ ನಾವು ಇಲ್ಲಿ ಮಾಡುವುದೇನೆಂದರೆ ಮೊದಲು ಈ ಭಾಗವಾಗಿರುವ ಪ್ರಕ್ರಿಯೆಯ ಜಾಗವನ್ನು ಎರಡು ವಿವಿಧ ತಾರ್ಕಿಕ ಡೊಮೇನ್ ಗಳಲ್ಲಿ ವಿಂಗಡಿಸಲಾಗಿದೆ ಪ್ರತಿ ತಾರ್ಕಿಕ ಡೊಮೇನ್ ಅನ್ನು ಫಾಲ್ಟ್ ಡೊಮೇನ್ ಎಂದು ಕರೆಯಲಾಗುತ್ತದೆ ಮತ್ತು ಈ ಪ್ರತಿಯೊಂದು ಡೊಮೇನ್ ಗಳು ಇಲ್ಲಿ ತೋರಿಸಿರುವಂತೆ ಡೇಟಾ ಮತ್ತು ಕೋಡ್ ಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಒಂದು ಫಾಲ್ಟ್ ಡೊಮೇನ್ ಅನ್ನು ಹೊಂದಿದ್ದೇವೆ ಮತ್ತು ಈ ನಿರ್ದಿಷ್ಟ ಫಾಲ್ಟ್ ಡೊಮೇನ್ ಡೇಟಾ ಮತ್ತು ಕೋಡ್ ಅನ್ನು ಒಳಗೊಂಡಿರುತ್ತದೆ ಮತ್ತು ಪ್ರತಿ ಫಾಲ್ಟ್ ಡೊಮೇನ್ ಗೆ ಅನನ್ಯತೆ ಐಡಿ ಯನ್ನು ನೀಡಲಾಗುತ್ತದೆ Now what the Software Fault Isolation framework achieves is that code that is executing within this fault domain is restricted to only this code area and this particular data and any jumps or any function invocation outside this particular fault domain would be caught or prevented Now the only way by which a function can invoke another function outside the fault domain is through something known as a low cost cross fault domain RPCs ಈಗ ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಶನ್ ಫ್ರೇಮ್ವರ್ಕ್ ಸಾಧಿಸುವುದು ಏನೆಂದರೆ ಈ ಫಾಲ್ಟ್ ಡೊಮೇನ್ ನಲ್ಲಿ ಕಾರ್ಯಗತಗೊಳ್ಳುವ ಕೋಡ್ ಅನ್ನು ಈ ಕೋಡ್ ಪ್ರದೇಶಕ್ಕೆ ಮಾತ್ರ ನಿರ್ಬಂಧಿಸಲಾಗಿದೆ ಮತ್ತು ಈ ನಿರ್ದಿಷ್ಟ ಡೇಟಾ ಮತ್ತು ಈ ನಿರ್ದಿಷ್ಟ ಫಾಲ್ಟ್ ಡೊಮೇನ್ ನ ಹೊರಗಿನ ಯಾವುದೇ ಜಂಪ್ ಗಳು ಅಥವಾ ಯಾವುದೇ ಕಾರ್ಯದ ಆಹ್ವಾನವನ್ನು ಹಿಡಿಯಲಾಗುತ್ತದೆ ಅಥವಾ ತಡೆಯಲಾಗುತ್ತದೆ ಕಡಿಮೆ ವೆಚ್ಚದ ಕ್ರಾಸ್ ಫಾಲ್ಟ್ ಡೊಮೇನ್ ಆರ್ ಪಿ ಸಿ s ಎಂದು ಕರೆಯಲ್ಪಡುವ ಯಾವುದೋ ಒಂದು ಕಾರ್ಯವು ಫಾಲ್ಟ್ ಡೊಮೇನ್ ನ ಹೊರಗೆ ಮತ್ತೊಂದು ಕಾರ್ಯವನ್ನು ಆಹ್ವಾನಿಸುವ ಏಕೈಕ ಮಾರ್ಗವಾಗಿದೆ So unlike the regular RPCs which we discussed previously this low cost fault domain RPC does not involve any context switch rather the OS is not involved at all and therefore the overheads incurred by this particular fault domain is extremely less ಆದ್ದರಿಂದ ನಾವು ಈ ಹಿಂದೆ ಚರ್ಚಿಸಿದ ಸಾಮಾನ್ಯ ಆರ್ ಪಿ ಸಿ ಗಳಿಗಿಂತ ಭಿನ್ನವಾಗಿ ಈ ಕಡಿಮೆ ವೆಚ್ಚದ ಫಾಲ್ಟ್ ಡೊಮೇನ್ ಆರ್ ಪಿ ಸಿ ಯಾವುದೇ ಕಾಂಟೆಕ್ಸ್ಟ್ ಸ್ವಿಚ್ ಅನ್ನು ಒಳಗೊಂಡಿರುವುದಿಲ್ಲ ಬದಲಿಗೆ ಓಎಸ್ ಒಳಗೊಂಡಿಲ್ಲ ಮತ್ತು ಆದ್ದರಿಂದ ಈ ನಿರ್ದಿಷ್ಟ ಫಾಲ್ಟ್ ಡೊಮೇನ್ ನಿಂದ ಉಂಟಾಗುವ ಓವರ್ಹೆಡ್ ಗಳು ತೀರಾ ಕಡಿಮೆ Now as we know a process comprises of a virtual address space which starts at a 0th location and then extends to a maximum location so this is the user space of the process Now we would divide this particular user space into several different segments so what we do is align the segments in such a way that the higher order bits within each memory location within this segment are the same for example we define a segment 0xabcd so this 0Xabcd is the segment identifier or this is the unique identifier for that particular segment ಈಗ ನಮಗೆ ತಿಳಿದಿರುವಂತೆ ಪ್ರಕ್ರಿಯೆಯು ವರ್ಚುವಲ್ ವಿಳಾಸ ಸ್ಥಳವನ್ನು ಒಳಗೊಂಡಿರುತ್ತದೆ ಅದು 0 ನೇ ಸ್ಥಳದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ನಂತರ ಗರಿಷ್ಠ ಸ್ಥಳಕ್ಕೆ ವಿಸ್ತರಿಸುತ್ತದೆ ಆದ್ದರಿಂದ ಇದು ಪ್ರಕ್ರಿಯೆಯ ಬಳಕೆದಾರರ ಸ್ಥಳವಾಗಿದೆ ಈಗ ನಾವು ಈ ನಿರ್ದಿಷ್ಟ ಬಳಕೆದಾರ ಸ್ಥಳವನ್ನು ಹಲವಾರು ವಿಭಿನ್ನ ವಿಭಾಗಗಳಾಗಿ ವಿಂಗಡಿಸುತ್ತೇವೆ ಆದ್ದರಿಂದ ನಾವು ಮಾಡುವುದೇನೆಂದರೆ ಈ ವಿಭಾಗದೊಳಗಿನ ಪ್ರತಿಯೊಂದು ಮೆಮೊರಿ ಸ್ಥಳದೊಳಗಿನ ಹೆಚ್ಚಿನ ಕ್ರಮಾಂಕದ ಬಿಟ್ ಗಳು ಒಂದೇ ಆಗಿರುವ ರೀತಿಯಲ್ಲಿ ವಿಭಾಗಗಳನ್ನು ಜೋಡಿಸುವುದು ಉದಾಹರಣೆಗೆ ನಾವು 0xabcd ವಿಭಾಗವನ್ನು ವ್ಯಾಖ್ಯಾನಿಸುತ್ತೇವೆ ಆದ್ದರಿಂದ ಇದು 0Xabcd ಸೆಗ್ಮೆಂಟ್ ಐಡೆಂಟಿಫೈಯರ್ ಆಗಿದೆ ಅಥವಾ ಇದು ಆ ನಿರ್ದಿಷ್ಟ ವಿಭಾಗಕ್ಕೆ ವಿಶಿಷ್ಟ ಗುರುತಿಸುವಿಕೆಯಾಗಿದೆ So this segment starts at the location 0Xabcd0000 and extends up to 0Xabcdffff so what we would see is that every memory location within the segment starts with 0Xabcd So what the Software Fault Isolation framework achieves is that any branch or jump instruction within the segment is to a location in the same segment so this is done by ensuring or checking that the higher order bits of the target address is 0Xabcd similarly every data access by an instruction in this particular segment can be done to a memory location which has an address starting with 0Xabcd ಆದ್ದರಿಂದ ಈ ವಿಭಾಗವು 0Xabcd0000 ಸ್ಥಳದಲ್ಲಿ ಪ್ರಾರಂಭವಾಗುತ್ತದೆ ಮತ್ತು 0Xabcdffff ವರೆಗೆ ವಿಸ್ತರಿಸುತ್ತದೆ ಆದ್ದರಿಂದ ನಾವು ನೋಡುವುದೇನೆಂದರೆ ವಿಭಾಗದೊಳಗಿನ ಪ್ರತಿಯೊಂದು ಮೆಮೊರಿ ಸ್ಥಳವು 0Xabcd ನೊಂದಿಗೆ ಪ್ರಾರಂಭವಾಗುತ್ತದೆ ಆದ್ದರಿಂದ ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಶನ್ ಫ್ರೇಮ್ವರ್ಕ್ ಸಾಧಿಸುವುದೇನೆಂದರೆ ವಿಭಾಗದೊಳಗಿನ ಯಾವುದೇ ಶಾಖೆ ಅಥವಾ ಜಂಪ್ ಸೂಚನೆಯು ಅದೇ ವಿಭಾಗದಲ್ಲಿ ಸ್ಥಳವಾಗಿದೆ ಆದ್ದರಿಂದ ಟಾರ್ಗೆಟ್ ವಿಳಾಸದ ಉನ್ನತ ಆರ್ಡರ್ ಬಿಟ್ಗಳು 0Xabcd ಅಂತೆಯೇ ಪ್ರತಿ ಡೇಟಾ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳುವುದರ ಮೂಲಕ ಅಥವಾ ಪರಿಶೀಲಿಸುವ ಮೂಲಕ ಇದನ್ನು ಮಾಡಲಾಗುತ್ತದೆ 0Xabcd ಯಿಂದ ಪ್ರಾರಂಭವಾಗುವ ವಿಳಾಸವನ್ನು ಹೊಂದಿರುವ ಮೆಮೊರಿ ಸ್ಥಳಕ್ಕೆ ಈ ನಿರ್ದಿಷ್ಟ ವಿಭಾಗದಲ್ಲಿ ಸೂಚನೆಯನ್ನು ಮಾಡಬಹುದು Now if we are able to achieve this and restrict every branch call or a jump instruction as well as restrict every memory access to locations which start with 0Xabcd then we will be able to confine the instructions within this particular segment to the locations starting from 0Xabcd0000 and extending up to 64 kilobytes from this address So how do we actually ensure that such jumps or memory accesses are not permitted within a segment ಈಗ ನಾವು ಇದನ್ನು ಸಾಧಿಸಲು ಮತ್ತು ಪ್ರತಿ ಶಾಖೆಯ ಕರೆ ಅಥವಾ ಜಂಪ್ ಸೂಚನೆಯನ್ನು ನಿರ್ಬಂಧಿಸಲು ಮತ್ತು 0Xabcd ಯಿಂದ ಪ್ರಾರಂಭವಾಗುವ ಸ್ಥಳಗಳಿಗೆ ಪ್ರತಿ ಮೆಮೊರಿ ಪ್ರವೇಶವನ್ನು ನಿರ್ಬಂಧಿಸಲು ಸಾಧ್ಯವಾದರೆ ಈ ನಿರ್ದಿಷ್ಟ ವಿಭಾಗದೊಳಗಿನ ಸೂಚನೆಗಳನ್ನು 0Xabcd0000 ರಿಂದ ಪ್ರಾರಂಭಿಸಿ ಮತ್ತು ಈ ವಿಳಾಸದಿಂದ 64 ಕಿಲೋಬೈಟ್ ಗಳವರೆಗೆ ವಿಸ್ತರಿಸುವ ಸ್ಥಳಗಳಿಗೆ ನಾವು ನಿರ್ಬಂಧಿಸಲು ಸಾಧ್ಯವಾಗುತ್ತದೆ ಹಾಗಾಗಿ ಅಂತಹ ಜಂಪ್ ಗಳು ಅಥವಾ ಮೆಮೊರಿ ಪ್ರವೇಶಗಳನ್ನು ಒಂದು ವಿಭಾಗದಲ್ಲಿ ಅನುಮತಿಸಲಾಗುವುದಿಲ್ಲ ಎಂದು ನಾವು ಹೇಗೆ ಖಚಿತಪಡಿಸಿಕೊಳ್ಳುತ್ತೇವೆ So there are a couple of ways to do this so what we do is that we modify the untrusted executable or object at the load time so what we do is we while loading a particular object into this segment we parse that particular object look out for all the jump instructions or all the branches all the call instructions and ensure that the target address for those particular branch instructions all are within this particular segment so therefore we call this as legal jumps ಆದ್ದರಿಂದ ಇದನ್ನು ಮಾಡಲು ಒಂದೆರಡು ಮಾರ್ಗಗಳಿವೆ ಆದ್ದರಿಂದ ಲೋಡ್ ಸಮಯದಲ್ಲಿ ನಾವು ವಿಶ್ವಾಸಾರ್ಹವಲ್ಲದ ಕಾರ್ಯಗತಗೊಳಿಸಬಹುದಾದ ಅಥವಾ ಆಬ್ಜೆಕ್ಟ್ ಅನ್ನು ಮಾರ್ಪಡಿಸುತ್ತೇವೆ ಆದ್ದರಿಂದ ನಾವು ಈ ವಿಭಾಗಕ್ಕೆ ನಿರ್ದಿಷ್ಟ ವಸ್ತುವನ್ನು ಲೋಡ್ ಮಾಡುವಾಗ ನಾವು ಏನು ಮಾಡುತ್ತೇವೆ ಎಂಬುದನ್ನು ನಾವು ನಿರ್ದಿಷ್ಟ ವಸ್ತುವನ್ನು ಪಾರ್ಸ್ ಮಾಡುತ್ತೇವೆ ಎಲ್ಲಾ ಜಂಪ್ ಸೂಚನೆಗಳನ್ನು ಅಥವಾ ಎಲ್ಲಾ ಶಾಖೆಗಳು ಎಲ್ಲಾ ಕರೆಗಳನ್ನು ನೋಡಿ ಸೂಚನೆಗಳು ಮತ್ತು ನಿರ್ದಿಷ್ಟ ಶಾಖೆಯ ಸೂಚನೆಗಳ ಗುರಿ ವಿಳಾಸವು ಈ ನಿರ್ದಿಷ್ಟ ವಿಭಾಗದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಿ ಆದ್ದರಿಂದ ನಾವು ಇದನ್ನು ಕಾನೂನು ಜಂಪ್ ಗಳು ಎಂದು ಕರೆಯುತ್ತೇವೆ So what we do is at the time of loading pass through the entire object file which is going to be loaded in a particular segment so and identify that every branch instruction is to a legal address every load and store instruction is also to a legal address So what we do is we define two types of instructions they are the safe instructions and the unsafe instructions so most of the instructions are safe instructions ಆದ್ದರಿಂದ ನಾವು ಲೋಡ್ ಮಾಡುವ ಸಮಯದಲ್ಲಿ ಒಂದು ನಿರ್ದಿಷ್ಟ ವಿಭಾಗದಲ್ಲಿ ಲೋಡ್ ಆಗಲಿರುವ ಸಂಪೂರ್ಣ ಆಬ್ಜೆಕ್ಟ್ ಫೈಲ್ ಮೂಲಕ ಹಾದುಹೋಗುತ್ತೇವೆ ಮತ್ತು ಪ್ರತಿಯೊಂದು ಶಾಖೆಯ ಸೂಚನೆಯು ಕಾನೂನು ವಿಳಾಸಕ್ಕೆ ಎಂದು ಗುರುತಿಸಿ ಪ್ರತಿ ಲೋಡ್ ಮತ್ತು ಸ್ಟೋರ್ ಸೂಚನೆಯು ಕಾನೂನು ವಿಳಾಸವಾಗಿದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಎರಡು ರೀತಿಯ ಸೂಚನೆಗಳನ್ನು ವ್ಯಾಖ್ಯಾನಿಸುತ್ತೇವೆ ಅವುಗಳು ಸುರಕ್ಷಿತ ಸೂಚನೆಗಳು ಮತ್ತು ಅಸುರಕ್ಷಿತ ಸೂಚನೆಗಳು ಆದ್ದರಿಂದ ಹೆಚ್ಚಿನ ಸೂಚನೆಗಳು ಸುರಕ್ಷಿತ ಸೂಚನೆಗಳಾಗಿವೆ So instructions such as the ALU instructions or comparison instructions floating point instructions and so on are considered as safe instructions further branch or call instructions whose target addresses can be resolved statically that is at load time or at compile time they are also called safe instructions similarly every load and store instruction whose memory address the memory address which they want to load or store can be resolved at the time of loading or compiling so these are also called as safe instructions ಆದ್ದರಿಂದ ಎ ಎಲ್ ಯು ಇನ್ಸ್ಟ್ರಕ್ಷನ್ ಗಳು ಅಥವಾ ಹೋಲಿಕೆ ಇನ್ಸ್ಟ್ರಕ್ಷನ್ ಗಳು ಫ್ಲೋಟಿಂಗ್ ಪಾಯಿಂಟ್ ಇನ್ಸ್ಟ್ರಕ್ಷನ್ ಗಳು ಮತ್ತು ಮುಂತಾದ ಸೂಚನೆಗಳನ್ನು ಸುರಕ್ಷಿತ ಸೂಚನೆಗಳಾಗಿ ಪರಿಗಣಿಸಲಾಗುತ್ತದೆ ಮುಂದಿನ ಶಾಖೆ ಅಥವಾ ಕರೆ ಇನ್ಸ್ಟ್ರಕ್ಷನ್ ಗಳು ಲೋಡ್ ಸಮಯದಲ್ಲಿ ಅಥವಾ ಕಂಪೈಲ್ ಸಮಯದಲ್ಲಿ ಸ್ಥಿರವಾಗಿ ಪರಿಹರಿಸಬಹುದಾದ ಗುರಿ ವಿಳಾಸಗಳನ್ನು ಸುರಕ್ಷಿತ ಸೂಚನೆಗಳು ಎಂದು ಕರೆಯಲಾಗುತ್ತದೆ ಅದೇ ರೀತಿ ಪ್ರತಿಯೊಂದು ಲೋಡ್ ಮತ್ತು ಸ್ಟೋರ್ ಸೂಚನೆಗಳನ್ನು ಲೋಡ್ ಮಾಡಲು ಅಥವಾ ಸಂಗ್ರಹಿಸಲು ಬಯಸುವ ಮೆಮೊರಿ ವಿಳಾಸವನ್ನು ಲೋಡ್ ಮಾಡುವ ಅಥವಾ ಕಂಪೈಲ್ ಮಾಡುವ ಸಮಯದಲ್ಲಿ ಪರಿಹರಿಸಬಹುದು ಆದ್ದರಿಂದ ಇವುಗಳನ್ನು ಸುರಕ್ಷಿತ ಸೂಚನೆಗಳು ಎಂದೂ ಕರೆಯಲಾಗುತ್ತದೆ So what we actually do is that at the time of compiling or during the time of loading when the object is loaded into a particular segment so what we do is that we open the binary file and start to scan that binary file from the beginning to the end so what we do is we take the binary code disassemble it and get the corresponding instructions Now we ensure that the instructions are safe instructions ಆದ್ದರಿಂದ ನಾವು ನಿಜವಾಗಿ ಮಾಡುವುದೇನೆಂದರೆ ಕಂಪೈಲಿಂಗ್ ಸಮಯದಲ್ಲಿ ಅಥವಾ ಲೋಡ್ ಮಾಡುವ ಸಮಯದಲ್ಲಿ ವಸ್ತುವನ್ನು ನಿರ್ದಿಷ್ಟ ವಿಭಾಗಕ್ಕೆ ಲೋಡ್ ಮಾಡಿದಾಗ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಬೈನರಿ ಫೈಲ್ ಅನ್ನು ತೆರೆಯುತ್ತೇವೆ ಮತ್ತು ಆ ಬೈನರಿ ಫೈಲ್ ಅನ್ನು ಪ್ರಾರಂಭದಿಂದ ಕೊನೆಯವರೆಗೆ ಸ್ಕ್ಯಾನ್ ಮಾಡಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ನಾವು ಬೈನರಿ ಕೋಡ್ ಅನ್ನು ತೆಗೆದುಕೊಂಡು ಅದನ್ನು ಡಿಸ್ಅಸೆಂಬಲ್ ಮಾಡಿ ಮತ್ತು ಅನುಗುಣವಾದ ಸೂಚನೆಗಳನ್ನು ಪಡೆಯುತ್ತೇವೆ ಸೂಚನೆಗಳು ಸುರಕ್ಷಿತ ಸೂಚನೆಗಳಾಗಿವೆ ಎಂದು ಈಗ ನಾವು ಖಚಿತಪಡಿಸುತ್ತೇವೆ So if all instructions are safe instructions then we can permit the object file to be loaded from that particular segment however we need to also take care of the fact that instructions can be disassembled in multiple different ways for example if we have a sequence of binary data like this 25 CD 80 followed by 00 00 this can get disassembled to AND eax comma 0x000080CD however if we start the disassembly from this location as in here CD 80 00 00 then we have an interrupt instruction and this is an interrupt for a system call ಆದ್ದರಿಂದ ಎಲ್ಲಾ ಸೂಚನೆಗಳು ಸುರಕ್ಷಿತ ಸೂಚನೆಗಳಾಗಿದ್ದರೆ ಆ ನಿರ್ದಿಷ್ಟ ವಿಭಾಗದಿಂದ ಆಬ್ಜೆಕ್ಟ್ ಫೈಲ್ ಅನ್ನು ಲೋಡ್ ಮಾಡಲು ನಾವು ಅನುಮತಿಸಬಹುದು ಆದರೆ ನಾವು ಬೈನರಿ ಡೇಟಾ ದ ಅನುಕ್ರಮವನ್ನು ಹೊಂದಿದ್ದರೆ ಸೂಚನೆಗಳನ್ನು ವಿವಿಧ ರೀತಿಯಲ್ಲಿ ಡಿಸ್ಅಸೆಂಬಲ್ ಮಾಡಬಹುದು ಎಂಬ ಅಂಶವನ್ನು ನಾವು ಕಾಳಜಿ ವಹಿಸಬೇಕು ಈ ರೀತಿಯಾಗಿ 25 CD 80 ನಂತರ 00 00 ಇದು AND eax ಅಲ್ಪವಿರಾಮ 0x000080CD ಗೆ ಡಿಸ್ಅಸೆಂಬಲ್ ಆಗಬಹುದು ಆದರೆ ನಾವು ಈ ಸ್ಥಳದಿಂದ ಡಿಸ್ಅಸೆಂಬಲ್ ಅನ್ನು ಇಲ್ಲಿ CD 80 00 00 ನಂತೆ ಪ್ರಾರಂಭಿಸಿದರೆ ನಮಗೆ ಅಡಚಣೆ ಸೂಚನೆ ಇದೆ ಮತ್ತು ಇದು ಸಿಸ್ಟಮ್ ಕರೆಗೆ ಅಡಚಣೆಯಾಗಿದೆ Now what we see is that this AND instruction is safe but however these interrupt instruction is unsafe therefore while doing the disassembly we need to ensure that such unsafe instructions are not present The problem that could occur over here is that somewhere in the particular object file which we are loading into that segment there could be a jump instruction to this memory address corresponding to this CD such a thing happens then we obtain an interrupt which is going to be unsafe ಈಗ ನಾವು ನೋಡುತ್ತಿರುವುದು ಈ ಅಂಡ್ ಸೂಚನೆಯು ಸುರಕ್ಷಿತವಾಗಿದೆ ಆದರೆ ಆದಾಗ್ಯೂ ಈ ಅಡಚಣೆ ಸೂಚನೆಯು ಅಸುರಕ್ಷಿತವಾಗಿದೆ ಆದ್ದರಿಂದ ಡಿಸ್ಅಸೆಂಬಲ್ ಮಾಡುವಾಗ ಅಂತಹ ಅಸುರಕ್ಷಿತ ಸೂಚನೆಗಳು ಇರುವುದಿಲ್ಲ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಇಲ್ಲಿ ಸಂಭವಿಸಬಹುದಾದ ಸಮಸ್ಯೆ ಏನೆಂದರೆ ನಾವು ಆ ವಿಭಾಗಕ್ಕೆ ಲೋಡ್ ಮಾಡುತ್ತಿರುವ ನಿರ್ದಿಷ್ಟ ಆಬ್ಜೆಕ್ಟ್ ಫೈಲ್ ನಲ್ಲಿ ಎಲ್ಲೋ ಈ ಸಿಡಿ ಗೆ ಅನುಗುಣವಾದ ಈ ಮೆಮೊರಿ ವಿಳಾಸಕ್ಕೆ ಜಂಪ್ ಸೂಚನೆಯಿರಬಹುದು ಅಂತಹ ವಿಷಯ ಸಂಭವಿಸುತ್ತದೆ ನಂತರ ನಾವು ಅಡಚಣೆಯನ್ನು ಪಡೆಯುತ್ತೇವೆ ಅದು ಅಸುರಕ್ಷಿತ ಆಗಿರಬಹುದು So we need to ensure that every branch instruction not only branch to some target address inside that particular segment but also branches to a target address where a legal instruction is present a legal instruction such as this and not this Now in order to deal with this second aspect what we do is that we ensure that all instructions start at 32 byte offsets so therefore if we have a sequence of such binary data corresponding to a correct instruction like the AND instruction present here we would ensure that the 25 over here starts at an offset of 32 bytes thus any jump from the segment can be only done to a 32 byte offset ಆದ್ದರಿಂದ ಪ್ರತಿಯೊಂದು ಶಾಖೆಯ ಸೂಚನೆಯು ಆ ನಿರ್ದಿಷ್ಟ ವಿಭಾಗದೊಳಗಿನ ಕೆಲವು ಗುರಿ ವಿಳಾಸಕ್ಕೆ ಶಾಖೆಯನ್ನು ಮಾತ್ರವಲ್ಲದೆ ಕಾನೂನು ಸೂಚನೆಯು ಇರುವ ಗುರಿ ವಿಳಾಸಕ್ಕೆ ಶಾಖೆಗಳನ್ನು ನೀಡುತ್ತದೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಇದು ಕಾನೂನು ಸೂಚನೆ ಮತ್ತು ಇದು ಅಲ್ಲ ಈಗ ಈ ಎರಡನೇ ಅಂಶವನ್ನು ನಿಭಾಯಿಸಲು ನಾವು ಮಾಡುವುದೇನೆಂದರೆ ಎಲ್ಲಾ ಸೂಚನೆಗಳು 32 ಬೈಟ್ ಆಫ್ಸೆಟ್ ಗಳಿಂದ ಪ್ರಾರಂಭವಾಗುವುದನ್ನು ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಆದ್ದರಿಂದ ನಾವು ಅಂತಹ ಬೈನರಿ ಡೇಟಾ ದ ಅನುಕ್ರಮವನ್ನು ಹೊಂದಿದ್ದರೆ ಇಲ್ಲಿ ಪ್ರಸ್ತುತಪಡಿಸುವ ಮತ್ತು ಸೂಚನೆಯಂತಹ ಸರಿಯಾದ ಸೂಚನೆಗೆ ಅನುಗುಣವಾಗಿ ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಇಲ್ಲಿರುವ 25 ಇಲ್ಲಿ 32 ಬೈಟ್ ಗಳ ಆಫ್ಸೆಟ್ ನಲ್ಲಿ ಪ್ರಾರಂಭವಾಗುತ್ತದೆ ಆದ್ದರಿಂದ ವಿಭಾಗದಿಂದ ಯಾವುದೇ ಜಂಪ್ 32 ಬೈಟ್ ಆಫ್ಸೆಟ್ ಗೆ ಮಾತ್ರ ಮಾಡಬಹುದು So this can be easily done or while scanning the particular binary every time we see a jump instruction we should need to ensure that the higher order bits of that jump instruction have the correct segment value secondly we need to also ensure that the lower 5 bits are set to 0 for the target address so this will ensure that the destination target address always contains a legal instruction ಆದ್ದರಿಂದ ಇದನ್ನು ಸುಲಭವಾಗಿ ಮಾಡಬಹುದು ಅಥವಾ ನಿರ್ದಿಷ್ಟ ಬೈನರಿ ಯನ್ನು ಸ್ಕ್ಯಾನ್ ಮಾಡುವಾಗ ನಾವು ಪ್ರತಿ ಬಾರಿ ಜಂಪ್ ಸೂಚನೆಯನ್ನು ನೋಡಿದಾಗ ಆ ಜಂಪ್ ಸೂಚನೆಯ ಉನ್ನತ ಕ್ರಮಾಂಕದ ಬಿಟ್ ಗಳು ಸರಿಯಾದ ವಿಭಾಗದ ಮೌಲ್ಯವನ್ನು ಹೊಂದಿವೆ ಎಂದು ಖಚಿತಪಡಿಸಿಕೊಳ್ಳಬೇಕು ಎರಡನೆಯದಾಗಿ ನಾವು ಕಡಿಮೆ 5 ಬಿಟ್ ಗಳು ಎಂದು ಖಚಿತಪಡಿಸಿಕೊಳ್ಳಬೇಕು ಗುರಿ ವಿಳಾಸಕ್ಕಾಗಿ 0 ಗೆ ಹೊಂದಿಸಲಾಗಿದೆ ಆದ್ದರಿಂದ ಇದು ಗಮ್ಯಸ್ಥಾನದ ಗುರಿ ವಿಳಾಸವು ಯಾವಾಗಲೂ ಕಾನೂನು ಸೂಚನೆಯನ್ನು ಹೊಂದಿರುತ್ತದೆ ಎಂದು ಖಚಿತಪಡಿಸುತ್ತದೆ Besides the safe instructions there are certain instructions which are prohibited any instructions like an int which stands for an interrupt or assist call which stands for a system call is prohibited So while scanning the binary file we need to look out for instructions which are interrupts or system calls so which could transfer execution outside that particular compartment and into the operating system so these kinds of instructions are not present ಸುರಕ್ಷಿತ ಸೂಚನೆಗಳ ಹೊರತಾಗಿ ಕೆಲವು ಸೂಚನೆಗಳನ್ನು ನಿಷೇಧಿಸಲಾಗಿದೆ ಅಂದರೆ ಇಂಟ್ ನಂತಹ ಯಾವುದೇ ಸೂಚನೆಗಳನ್ನು ಇಂಟರಪ್ಟ್ ಅಥವಾ ಅಸಿಸ್ಟ್ ಕರೆಯನ್ನು ಸೂಚಿಸುತ್ತದೆ ಇದು ಸಿಸ್ಟಮ್ ಕರೆಯನ್ನು ನಿಷೇಧಿಸಲಾಗಿದೆ ಆದ್ದರಿಂದ ಬೈನರಿ ಫೈಲ್ ಅನ್ನು ಸ್ಕ್ಯಾನ್ ಮಾಡುವಾಗ ನಾವು ಅಡ್ಡಿಪಡಿಸುವ ಸೂಚನೆಗಳನ್ನು ನೋಡಬೇಕು ಅಥವಾ ಸಿಸ್ಟಂ ಕರೆಗಳ ಇದರಿಂದಾಗಿ ನಿರ್ದಿಷ್ಟ ವಿಭಾಗದ ಹೊರಗೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಗೆ ಕಾರ್ಯಗತಗೊಳಿಸುವಿಕೆಯನ್ನು ವರ್ಗಾಯಿಸಬಹುದು ಆದ್ದರಿಂದ ಈ ರೀತಿಯ ಸೂಚನೆಗಳು ಇರುವುದಿಲ್ಲ Another form of instructions are known as unsafe instructions so these instructions are called instructions or branch instructions so besides the prohibited instructions while scanning the binary of the object file we may also come across unsafe instructions so these unsafe instructions are instructions whose target address cannot be resolved statically and they can only be resolved at runtime a nice example of an unsafe instruction is this indirect store instruction where the value of 0x100 is stored in the memory pointed to by r nought so r naught has some address stored in it and in that corresponding address the value of 0x100 is stored ಸೂಚನೆಗಳ ಇನ್ನೊಂದು ರೂಪವನ್ನು ಅಸುರಕ್ಷಿತ ಸೂಚನೆಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಸೂಚನೆಗಳನ್ನು ಸೂಚನೆಗಳು ಅಥವಾ ಶಾಖೆಯ ಸೂಚನೆಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಿಷೇಧಿತ ಸೂಚನೆಗಳ ಜೊತೆಗೆ ಆಬ್ಜೆಕ್ಟ್ ಫೈಲ್ ನ ಬೈನರಿ ಯನ್ನು ಸ್ಕ್ಯಾನ್ ಮಾಡುವಾಗ ನಾವು ಅಸುರಕ್ಷಿತ ಸೂಚನೆಗಳನ್ನು ಸಹ ಕಾಣಬಹುದು ಆದ್ದರಿಂದ ಈ ಅಸುರಕ್ಷಿತ ಸೂಚನೆಗಳು ಗುರಿ ವಿಳಾಸವನ್ನು ಹೊಂದಿರದ ಸೂಚನೆಗಳಾಗಿವೆ ಸ್ಥಿರವಾಗಿ ಪರಿಹರಿಸಲಾಗಿದೆ ಮತ್ತು ಅವುಗಳನ್ನು ರನ್ಟೈಮ್ ನಲ್ಲಿ ಮಾತ್ರ ಪರಿಹರಿಸಬಹುದು ಅಸುರಕ್ಷಿತ ಸೂಚನೆಯ ಒಂದು ಉತ್ತಮ ಉದಾಹರಣೆಯೆಂದರೆ ಈ ಪರೋಕ್ಷ ಅಂಗಡಿ ಸೂಚನೆಯೆಂದರೆ 0x100 ನ ಮೌಲ್ಯವನ್ನು r ನೋಟ್ ನಿಂದ ಸೂಚಿಸಲಾದ ಮೆಮೊರಿ ಯಲ್ಲಿ ಸಂಗ್ರಹಿಸಲಾಗುತ್ತದೆ ಆದ್ದರಿಂದ r nough ನಲ್ಲಿ ಕೆಲವು ವಿಳಾಸಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಅದಕ್ಕೆ ಅನುಗುಣವಾದ ವಿಳಾಸ 0x100 ಮೌಲ್ಯವನ್ನು ಸಂಗ್ರಹಿಸಲಾಗಿದೆ Now the problem here and why it is unsafe is that statically we may not be able to determine what the contents of R0 is and therefore we need to wait till runtime to identify or resolve the target address for this store instructions therefore this forms an unsafe instructions Similarly we could have indirect branches such as jump percentage eax over here which is also an unsafe instruction ಈಗ ಇಲ್ಲಿ ಸಮಸ್ಯೆ ಮತ್ತು ಅದು ಏಕೆ ಅಸುರಕ್ಷಿತವಾಗಿದೆ ಎಂಬುದು ಸ್ಥಿರವಾಗಿ ನಮಗೆ R0 ನ ವಿಷಯಗಳು ಏನೆಂದು ನಿರ್ಧರಿಸಲು ಸಾಧ್ಯವಾಗದಿರಬಹುದು ಮತ್ತು ಆದ್ದರಿಂದ ಈ ಅಂಗಡಿ ಸೂಚನೆಗಳಿಗಾಗಿ ಗುರಿ ವಿಳಾಸವನ್ನು ಗುರುತಿಸಲು ಅಥವಾ ಪರಿಹರಿಸಲು ನಾವು ರನ್ಟೈಮ್ವರೆಗೆ ಕಾಯಬೇಕಾಗಿದೆ ಆದ್ದರಿಂದ ಇದು ಅಸುರಕ್ಷಿತ ಸೂಚನೆಗಳನ್ನು ರೂಪಿಸುತ್ತದೆ ಅಂತೆಯೇ ನಾವು ಇಲ್ಲಿ ಜಂಪ್ ಪರ್ಸೆಂಟೇಜ್ ಇಎಕ್ಸ್ ನಂತಹ ಪರೋಕ್ಷ ಶಾಖೆಗಳನ್ನು ಹೊಂದಬಹುದು ಇದು ಅಸುರಕ್ಷಿತ ಸೂಚನೆಯಾಗಿದೆ So in this particular instruction the program would branch to a memory location depending on the contents of the eax register the target address for this particular instruction can be only resolved at runtime and therefore this instruction is also an unsafe instruction ಆದ್ದರಿಂದ ಈ ನಿರ್ದಿಷ್ಟ ಸೂಚನೆಯಲ್ಲಿ ಪ್ರೋಗ್ರಾಂ ಇಎಕ್ಸ್ ರಿಜಿಸ್ಟರ್ನ ವಿಷಯಗಳನ್ನು ಅವಲಂಬಿಸಿ ಮೆಮೊರಿ ಸ್ಥಳಕ್ಕೆ ಶಾಖೆಯಾಗುತ್ತದೆ ಈ ನಿರ್ದಿಷ್ಟ ಸೂಚನೆಯ ಗುರಿ ವಿಳಾಸವನ್ನು ರನ್ಟೈಮ್ ನಲ್ಲಿ ಮಾತ್ರ ಪರಿಹರಿಸಬಹುದು ಮತ್ತು ಆದ್ದರಿಂದ ಈ ಸೂಚನೆಯು ಅಸುರಕ್ಷಿತ ಸೂಚನೆಯಾಗಿದೆ The way to resolve the unsafe instructions is by doing runtime checks So there are two ways in which we could do runtime check one is known as Segment Matching and the other one is known as Address Sandboxing The scheme for Segment Matching is as follows so what we do is every time we scan the binary file for the object we ensure that every instruction is safe secondly none of the instructions are prohibited third if the instruction is unsafe then we add some code into that particular object file or we add some certain instructions into that object file so as to ensure that there is some runtime checks ಅಸುರಕ್ಷಿತ ಸೂಚನೆಗಳನ್ನು ಪರಿಹರಿಸುವ ಮಾರ್ಗವೆಂದರೆ ರನ್ಟೈಮ್ ತಪಾಸಣೆ ಮಾಡುವುದು ಆದ್ದರಿಂದ ನಾವು ರನ್ಟೈಮ್ ಚೆಕ್ ಮಾಡಲು ಎರಡು ಮಾರ್ಗಗಳಿವೆ ಒಂದನ್ನು ಸೆಗ್ಮೆಂಟ್ ಮ್ಯಾಚಿಂಗ್ ಎಂದು ಕರೆಯಲಾಗುತ್ತದೆ ಮತ್ತು ಇನ್ನೊಂದನ್ನು ವಿಳಾಸ ಸ್ಯಾಂಡ್ಬಾಕ್ಸಿಂಗ್ ಎಂದು ಕರೆಯಲಾಗುತ್ತದೆ ಸೆಗ್ಮೆಂಟ್ ಮ್ಯಾಚಿಂಗ್ ಸ್ಕೀಮ್ ಈ ಕೆಳಗಿನಂತಿರುತ್ತದೆ ಆದ್ದರಿಂದ ನಾವು ಪ್ರತಿ ಬಾರಿ ಬೈನರಿ ಫೈಲ್ ಅನ್ನು ಆಬ್ಜೆಕ್ಟ್ ಗಾಗಿ ಸ್ಕ್ಯಾನ್ ಮಾಡುತ್ತೇವೆ ಪ್ರತಿ ಸೂಚನೆಯು ಸುರಕ್ಷಿತವಾಗಿದೆ ಎಂದು ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಎರಡನೆಯದಾಗಿ ಸೂಚನೆಯು ಅಸುರಕ್ಷಿತವಾಗಿದ್ದರೆ ಯಾವುದೇ ಸೂಚನೆಗಳನ್ನು ಮೂರನೆಯದಾಗಿ ನಿಷೇಧಿಸಲಾಗುವುದಿಲ್ಲ ನಂತರ ನಾವು ಅದರಲ್ಲಿ ಕೆಲವು ಕೋಡ್ಅನ್ನು ಸೇರಿಸುತ್ತೇವೆ ನಿರ್ದಿಷ್ಟ ಆಬ್ಜೆಕ್ಟ್ ಫೈಲ್ ಅಥವಾ ನಾವು ಆ ಆಬ್ಜೆಕ್ಟ್ ಫೈಲ್ ಗೆ ಕೆಲವು ನಿರ್ದಿಷ್ಟ ಸೂಚನೆಗಳನ್ನು ಸೇರಿಸುತ್ತೇವೆ ಇದರಿಂದಾಗಿ ಕೆಲವು ರನ್ಟೈಮ್ ಚೆಕ್ ಗಳಿವೆ ಎಂದು ಖಚಿತಪಡಿಸಿಕೊಳ್ಳಬಹುದು Now this is an example for the Segment Matching runtime check so what we do with in this particular scheme is that whenever we find an unsafe load or store or a branch instruction we add some instructions to do this check first we find out whether the instruction is unsafe if it is indeed unsafe then we do a check to identify whether the address is indeed a legal address that is if the target address for that branch or the memory axis the load or store is in fact a legal address ಈಗ ಇದು ಸೆಗ್ಮೆಂಟ್ ಮ್ಯಾಚಿಂಗ್ ರನ್ಟೈಮ್ ಚೆಕ್ ಗೆ ಒಂದು ಉದಾಹರಣೆಯಾಗಿದೆ ಆದ್ದರಿಂದ ಈ ನಿರ್ದಿಷ್ಟ ಸ್ಕೀಮ್ ನಲ್ಲಿ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಅಸುರಕ್ಷಿತ ಲೋಡ್ ಅಥವಾ ಸ್ಟೋರ್ ಅಥವಾ ಶಾಖೆಯ ಸೂಚನೆಯನ್ನು ಕಂಡುಕೊಂಡಾಗಲೆಲ್ಲಾ ನಾವು ಈ ಪರಿಶೀಲನೆಯನ್ನು ಮಾಡಲು ಕೆಲವು ಸೂಚನೆಗಳನ್ನು ಸೇರಿಸುತ್ತೇವೆ ಇದು ನಿಜವಾಗಿಯೂ ಅಸುರಕ್ಷಿತವಾಗಿದ್ದರೆ ಸೂಚನೆಯು ಅಸುರಕ್ಷಿತವಾಗಿದೆಯೇ ಎಂದು ನಾವು ಕಂಡುಕೊಳ್ಳುತ್ತೇವೆ ನಂತರ ವಿಳಾಸವು ನಿಜವಾಗಿಯೂ ಕಾನೂನು ವಿಳಾಸವೇ ಎಂಬುದನ್ನು ಗುರುತಿಸಲು ನಾವು ಪರಿಶೀಲಿಸುತ್ತೇವೆ ಅಂದರೆ ಆ ಶಾಖೆಯ ಗುರಿ ವಿಳಾಸ ಅಥವಾ ಮೆಮೊರಿ ಅಕ್ಷದ ಲೋಡ್ ಅಥವಾ ಸ್ಟೋರ್ ವಾಸ್ತವವಾಗಿ ಕಾನೂನು ವಿಳಾಸವಾಗಿದೆ So a legal address as you may recall would have the same segment ID that is the upper bits of that target address would have that unique segment ID Now if this check holds true then we permit the execution of that branch or memory axis on the other hand if this particular check fails then there is a trap and a trap handler is executed typically what would happen is that the object file would terminate ಆದ್ದರಿಂದ ನೀವು ನೆನಪಿಸಿಕೊಳ್ಳಬಹುದಾದ ಕಾನೂನು ವಿಳಾಸವು ಅದೇ ವಿಭಾಗದ ID ಅನ್ನು ಹೊಂದಿರುತ್ತದೆ ಅದು ಆ ಗುರಿ ವಿಳಾಸದ ಮೇಲಿನ ಬಿಟ್ ಗಳು ಆ ಅನನ್ಯ ವಿಭಾಗದ ID ಅನ್ನು ಹೊಂದಿರುತ್ತದೆ ಈಗ ಈ ಚೆಕ್ ನಿಜವಾಗಿದ್ದರೆ ಆ ಶಾಖೆ ಅಥವಾ ಮೆಮೊರಿ ಅಕ್ಷದ ಕಾರ್ಯಗತಗೊಳಿಸಲು ನಾವು ಅನುಮತಿ ನೀಡುತ್ತೇವೆ ಮತ್ತೊಂದೆಡೆ ಈ ನಿರ್ದಿಷ್ಟ ಚೆಕ್ ವಿಫಲವಾದಲ್ಲಿ ಒಂದು ಟ್ರ್ಯಾಪ್ ಇರುತ್ತದೆ ಮತ್ತು ಟ್ರ್ಯಾಪ್ ಹ್ಯಾಂಡ್ಲರ್ ಅನ್ನು ಕಾರ್ಯಗತಗೊಳಿಸಲಾಗುತ್ತದೆ ಸಾಮಾನ್ಯವಾಗಿ ಏನಾಗುತ್ತದೆ ಎಂದರೆ ಆಬ್ಜೆಕ್ಟ್ ಫೈಲ್ ಕೊನೆಗೊಳ್ಳುತ್ತದೆ Now going a bit more into detail we would see how we actually do this runtime checks using Segment Matching So every time we have a unsafe branch or an unsafe store instruction like this what we do is we take the target address which can be resolved only at runtime and then we load this target address mostly this would be in a register so we would load this target address into some dedicated register now this dedicated registered is some register in the processor which is typically not used by the compiler then what we do is we provide the check we ensure that the target address is indeed present in the same segment ಈಗ ಸ್ವಲ್ಪ ಹೆಚ್ಚು ವಿವರವಾಗಿ ಹೋದರೆ ಸೆಗ್ಮೆಂಟ್ ಮ್ಯಾಚಿಂಗ್ ಅನ್ನು ಬಳಸಿಕೊಂಡು ನಾವು ಈ ರನ್ಟೈಮ್ ಚೆಕ್ ಗಳನ್ನು ನಿಜವಾಗಿ ಹೇಗೆ ಮಾಡುತ್ತೇವೆ ಎಂಬುದನ್ನು ನಾವು ನೋಡುತ್ತೇವೆ ಆದ್ದರಿಂದ ಪ್ರತಿ ಬಾರಿ ನಾವು ಅಸುರಕ್ಷಿತ ಶಾಖೆ ಅಥವಾ ಈ ರೀತಿಯ ಅಸುರಕ್ಷಿತ ಅಂಗಡಿ ಸೂಚನೆಗಳನ್ನು ಹೊಂದಿರುವಾಗ ನಾವು ಏನು ಮಾಡುತ್ತೇವೆ ಎಂದರೆ ನಾವು ರನ್ಟೈಮ್ ನಲ್ಲಿ ಮಾತ್ರ ಪರಿಹರಿಸಬಹುದಾದ ಗುರಿ ವಿಳಾಸವನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ ನಾವು ಈ ಗುರಿ ವಿಳಾಸವನ್ನು ಲೋಡ್ ಮಾಡುತ್ತೇವೆ ಹೆಚ್ಚಾಗಿ ಇದು ರಿಜಿಸ್ಟರ್ ನಲ್ಲಿರುತ್ತದೆ ಆದ್ದರಿಂದ ನಾವು ಇದನ್ನು ಲೋಡ್ ಮಾಡುತ್ತೇವೆ ಕೆಲವು ಮೀಸಲಾದ ರಿಜಿಸ್ಟರ್ ಗೆ ಗುರಿ ವಿಳಾಸ ಈಗ ಈ ಮೀಸಲಾದ ನೋಂದಾಯಿತ ಪ್ರೊಸೆಸರ್ ನಲ್ಲಿ ಕೆಲವು ರಿಜಿಸ್ಟರ್ ಆಗಿದ್ದು ಇದನ್ನು ಸಾಮಾನ್ಯವಾಗಿ ಕಂಪೈಲರ್ ನಿಂದ ಬಳಸಲಾಗುವುದಿಲ್ಲ ನಂತರ ನಾವು ಏನು ಮಾಡುತ್ತೇವೆ ಎಂದರೆ ಗುರಿ ವಿಳಾಸವು ಅದೇ ವಿಭಾಗದಲ್ಲಿದೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಚೆಕ್ ಅನ್ನು ಒದಗಿಸುತ್ತೇವೆ The way we do this is we take the target register shifted by a certain number of bits to ensure that we actually obtain only the unique ID corresponding to the higher bits of that segment and then we store this higher bits in a scratch register now we compare this value with the segment register which contains the unique segment ID and if they are not equal we trap however if they are equal then we are guaranteed that the target address is indeed a legal target address within the same segment and then we would permit the jump or the store instruction to be performed ನಾವು ಇದನ್ನು ಮಾಡುವ ವಿಧಾನವೆಂದರೆ ನಾವು ನಿರ್ದಿಷ್ಟ ಸಂಖ್ಯೆಯ ಬಿಟ್ ಗಳಿಂದ ಟಾರ್ಗೆಟ್ ರಿಜಿಸ್ಟರ್ ಅನ್ನು ತೆಗೆದುಕೊಳ್ಳುತ್ತೇವೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಆ ವಿಭಾಗದ ಹೆಚ್ಚಿನ ಬಿಟ್ ಗಳಿಗೆ ಅನುಗುಣವಾದ ಅನನ್ಯ ಐಡಿಯನ್ನು ಮಾತ್ರ ಪಡೆದುಕೊಳ್ಳುತ್ತೇವೆ ಮತ್ತು ನಂತರ ನಾವು ಈ ಹೆಚ್ಚಿನ ಬಿಟ್ ಗಳನ್ನು ಸ್ಕ್ರ್ಯಾಚ್ ರಿಜಿಸ್ಟರ್ ನಲ್ಲಿ ಸಂಗ್ರಹಿಸುತ್ತೇವೆ ಈಗ ನಾವು ಅನನ್ಯ ವಿಭಾಗದ ಐಡಿ ಯನ್ನು ಹೊಂದಿರುವ ಸೆಗ್ಮೆಂಟ್ ರಿಜಿಸ್ಟರ್ ನೊಂದಿಗೆ ಈ ಮೌಲ್ಯವನ್ನು ಹೋಲಿಕೆ ಮಾಡಿ ಮತ್ತು ಅವು ಸಮಾನವಾಗಿಲ್ಲದಿದ್ದರೆ ನಾವು ಬಲೆಗೆ ಬೀಳುತ್ತೇವೆ ಆದರೆ ಅವು ಸಮಾನವಾಗಿದ್ದರೆ ಗುರಿ ವಿಳಾಸವು ಅದೇ ವಿಭಾಗದಲ್ಲಿ ಕಾನೂನು ಗುರಿ ವಿಳಾಸವಾಗಿದೆ ಎಂದು ನಮಗೆ ಖಾತರಿ ನೀಡಲಾಗುತ್ತದೆ ಮತ್ತು ನಂತರ ಜಂಪ್ ಅಥವಾ ಅಂಗಡಿ ಸೂಚನೆಯನ್ನು ನಿರ್ವಹಿಸಲು ನಾವು ಅನುಮತಿಸುತ್ತೇವೆ So note that these extra operations or these extra instructions are done every time we see an unsafe store or a branch instruction present in the object that we want to load So now we note that there could be certain overheads involved over here so we first see that there is a move instruction for the target address to the dedicated register there is a shift instruction required and there is a compare instruction that is required to be added or to be inserted into the object code ಆದ್ದರಿಂದ ಈ ಹೆಚ್ಚುವರಿ ಕಾರ್ಯಾಚರಣೆಗಳು ಅಥವಾ ಈ ಹೆಚ್ಚುವರಿ ಸೂಚನೆಗಳನ್ನು ನಾವು ಅಸುರಕ್ಷಿತ ಅಂಗಡಿಯನ್ನು ನೋಡಿದಾಗಲೆಲ್ಲಾ ಮಾಡಲಾಗುತ್ತದೆ ಅಥವಾ ನಾವು ಲೋಡ್ ಮಾಡಲು ಬಯಸುವ ವಸ್ತುವಿನಲ್ಲಿರುವ ಶಾಖೆಯ ಸೂಚನೆಯನ್ನು ಮಾಡಲಾಗುತ್ತದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಈಗ ನಾವು ಇಲ್ಲಿ ಕೆಲವು ಓವರ್ಹೆಡ್ ಗಳು ಒಳಗೊಂಡಿರುವ ಸಾಧ್ಯತೆಯಿದೆ ಎಂದು ನಾವು ಗಮನಿಸುತ್ತೇವೆ ಆದ್ದರಿಂದ ಮೀಸಲಾದ ರಿಜಿಸ್ಟರ್ ಗೆ ಟಾರ್ಗೆಟ್ ವಿಳಾಸಕ್ಕೆ ಒಂದು ಚಲನೆಯ ಸೂಚನೆ ಇದೆ ಎಂದು ನಾವು ಮೊದಲು ನೋಡುತ್ತೇವೆ ಶಿಫ್ಟ್ ಸೂಚನೆಯ ಅಗತ್ಯವಿದೆ ಮತ್ತು ಆಬ್ಜೆಕ್ಟ್ ಕೋಡ್ ಗೆ ಸೇರಿಸಲು ಅಥವಾ ಸೇರಿಸಲು ಅಗತ್ಯವಿರುವ ಹೋಲಿಕೆ ಸೂಚನೆ ಇದೆ Now these could cause overheads in the program now one thing what you would observe were here is when the trap handler executes it would be able to identify the precise load or store instruction that has violated the segment check ಈಗ ಇವುಗಳು ಪ್ರೊಗ್ರಾಮ್ ನಲ್ಲಿ ಓವರ್ಹೆಡ್ ಗಳನ್ನು ಉಂಟುಮಾಡಬಹುದು ಈಗ ನೀವು ಇಲ್ಲಿ ಗಮನಿಸಬಹುದಾದ ಒಂದು ವಿಷಯವೆಂದರೆ ಟ್ರ್ಯಾಪ್ ಹ್ಯಾಂಡ್ಲರ್ ಕಾರ್ಯಗತಗೊಳಿಸಿದಾಗ ಅದು ವಿಭಾಗದ ಪರಿಶೀಲನೆಯನ್ನು ಉಲ್ಲಂಘಿಸಿದ ನಿಖರವಾದ ಲೋಡ್ ಅಥವಾ ಸ್ಟೋರ್ ಸೂಚನೆಯನ್ನು ಗುರುತಿಸಲು ಸಾಧ್ಯವಾಗುತ್ತದೆ In other words the Segment Matching is a strong checking it is not only able to prevent execution or memory accesses outside the closed compartment that is defined but it is also able to identify the instruction which is causing the fault so this is done via the trap The second technique is known as the Address Sandboxing where we will be able to reduce the overheads compared to Segment Matching but the compromise is that we will not be able to identify the faulty instruction ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸೆಗ್ಮೆಂಟ್ ಮ್ಯಾಚಿಂಗ್ ಒಂದು ಬಲವಾದ ತಪಾಸಣೆಯಾಗಿದೆ ಇದು ಮುಚ್ಚಿದ ವಿಭಾಗದ ಹೊರಗೆ ಪ್ರವೇಶಿಸಿದ ಮೆಮೊರಿ ಯ ಕಾರ್ಯಗತಗೊಳಿಸುವಿಕೆಯನ್ನು ತಡೆಯಲು ಮಾತ್ರವಲ್ಲದೆ ಆದರೆ ದೋಷವನ್ನು ಉಂಟುಮಾಡುವ ಸೂಚನೆಯನ್ನು ಗುರುತಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಇದನ್ನು ಈ ಟ್ರ್ಯಾಪ್ ಮೂಲಕ ಮಾಡಲಾಗುತ್ತದೆ ಎರಡನೆಯ ತಂತ್ರವನ್ನು ವಿಳಾಸ ಸ್ಯಾಂಡ್ಬಾಕ್ಸಿಂಗ್ ಎಂದು ಕರೆಯಲಾಗುತ್ತದೆ ಅಲ್ಲಿ ನಾವು ಸೆಗ್ಮೆಂಟ್ ಮ್ಯಾಚಿಂಗ್ ಗೆ ಹೋಲಿಸಿದರೆ ಓವರ್ಹೆಡ್ ಗಳನ್ನು ಕಡಿಮೆ ಮಾಡಲು ಸಾಧ್ಯವಾಗುತ್ತದೆ ಆದರೆ ದೋಷಯುಕ್ತ ಸೂಚನೆಯನ್ನು ಗುರುತಿಸಲು ನಮಗೆ ಸಾಧ್ಯವಾಗುವುದಿಲ್ಲ So what we were able to achieve in Address Sandboxing is that we get a performance improvement so this performance is obtained by enforcing that every branch or memory access is restricted to that segment so this is very much unlike the Segment Matching which checks and traps The Address Sandboxing on the other hand enforces every branch and let us sees how this is done ಆದ್ದರಿಂದ ನಾವು ಅಡ್ರೆಸ್ ಸ್ಯಾಂಡ್ಬಾಕ್ಸಿಂಗ್ ನಲ್ಲಿ ಏನನ್ನು ಸಾಧಿಸಲು ಸಾಧ್ಯವಾಗಿದೆ ಎಂದರೆ ನಾವು ಕಾರ್ಯಕ್ಷಮತೆಯ ಸುಧಾರಣೆಯನ್ನು ಪಡೆಯುತ್ತೇವೆ ಆದ್ದರಿಂದ ಪ್ರತಿ ಶಾಖೆ ಅಥವಾ ಮೆಮೊರಿ ಪ್ರವೇಶವನ್ನು ಆ ವಿಭಾಗಕ್ಕೆ ನಿರ್ಬಂಧಿಸಲಾಗಿದೆ ಎಂದು ಜಾರಿಗೊಳಿಸುವ ಮೂಲಕ ಈ ಕಾರ್ಯಕ್ಷಮತೆಯನ್ನು ಪಡೆಯಲಾಗುತ್ತದೆ ಆದ್ದರಿಂದ ಇದು ಸೆಗ್ಮೆಂಟ್ ಮ್ಯಾಚಿಂಗ್ ಗಿಂತ ಭಿನ್ನವಾಗಿದೆ ಅದು ಪರಿಶೀಲಿಸುತ್ತದೆ ಮತ್ತು ಟ್ರ್ಯಾಪ್ ಗೆ ಬೀಳುತ್ತದೆ ಮತ್ತೊಂದೆಡೆ ಅಡ್ರೆಸ್ ಸ್ಯಾಂಡ್ಬಾಕ್ಸಿಂಗ್ ಪ್ರತಿಯೊಂದು ಶಾಖೆಯನ್ನು ಜಾರಿಗೊಳಿಸುತ್ತದೆ ಮತ್ತು ಇದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ Now just like with Segment Matching we scan the binary of the object and look out for unsafe instructions Now every time we find an unsafe instructions we insert some code into the binary of that particular object to ensure the corresponding confinement is obtained however unlike the Segment Matching where we check that the higher bits are indeed equal to the segment ID with Address Sandboxing we ensure with Address Sandboxing we set the higher bits of the target address of the unsafe instruction to the segment ID so this is done as follows ಈಗ ಸೆಗ್ಮೆಂಟ್ ಮ್ಯಾಚಿಂಗ್ ನಂತೆ ನಾವು ವಸ್ತುವಿನ ಬೈನರಿ ಯನ್ನು ಸ್ಕ್ಯಾನ್ ಮಾಡುತ್ತೇವೆ ಮತ್ತು ಅಸುರಕ್ಷಿತ ಸೂಚನೆಗಳಿಗಾಗಿ ನೋಡುತ್ತೇವೆ ಈಗ ಪ್ರತಿ ಬಾರಿ ನಾವು ಅಸುರಕ್ಷಿತ ಸೂಚನೆಗಳನ್ನು ಕಂಡುಕೊಂಡಾಗಲೆಲ್ಲಾ ನಾವು ನಿರ್ದಿಷ್ಟ ಆಬ್ಜೆಕ್ಟ್ನ ಬೈನರಿ ಯಲ್ಲಿ ಕೆಲವು ಕೋಡ್ ಅನ್ನು ಸೇರಿಸುತ್ತೇವೆ ಆದರೆ ಸೆಗ್ಮೆಂಟ್ ಮ್ಯಾಚಿಂಗ್ ಗಿಂತ ಭಿನ್ನವಾಗಿ ಹೆಚ್ಚಿನ ಬಿಟ್ ಗಳು ವಿಳಾಸದೊಂದಿಗೆ ಸೆಗ್ಮೆಂಟ್ ಐಡಿ ಗೆ ಸಮಾನವಾಗಿದೆಯೇ ಎಂದು ಪರಿಶೀಲಿಸುತ್ತೇವೆ ಸ್ಯಾಂಡ್ಬಾಕ್ಸಿಂಗ್ ಅನ್ನು ನಾವು ವಿಳಾಸ ಸ್ಯಾಂಡ್ಬಾಕ್ಸಿಂಗ್ ನೊಂದಿಗೆ ಖಚಿತಪಡಿಸಿಕೊಳ್ಳುತ್ತೇವೆ ನಾವು ಅಸುರಕ್ಷಿತ ಸೂಚನೆಯ ಗುರಿ ವಿಳಾಸದ ಹೆಚ್ಚಿನ ಬಿಟ್ ಗಳನ್ನು ಸೆಗ್ಮೆಂಟ್ ಐಡಿ ಗೆ ಹೊಂದಿಸುತ್ತೇವೆ ಆದ್ದರಿಂದ ಇದನ್ನು ಈ ಕೆಳಗಿನಂತೆ ಮಾಡಲಾಗುತ್ತದೆ So what we do is we take the target address which is present in a particular register and we mask it so let us see how this is done Let us say a target address present in r nought is some value say 0xb3452356 so what we do is first we apply and mask to it and store the result in a dedicated register such as say r30 or so and we mask this with the AND mask register which looks something like this 36452356 and we end this with 0x0000FFFF so this would give you something like 0x00002356 ಆದ್ದರಿಂದ ನಾವು ಏನು ಮಾಡುತ್ತೇವೆ ಎಂದರೆ ನಾವು ನಿರ್ದಿಷ್ಟ ರಿಜಿಸ್ಟರ್ ನಲ್ಲಿ ಇರುವ ಟ್ರಾಗೇಟ್ ಅಡ್ರೆಸ್ ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ನಾವು ಅದನ್ನು ಮರೆಮಾಚುತ್ತೇವೆ ಆದ್ದರಿಂದ ಇದನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ ಆರ್ ನೊಟ್ ಇಲ್ಲದಿರುವ ಟ್ರಾಗೇಟ್ ಅಡ್ರೆಸ್ 0xb3452356 ಎಂದು ಹೇಳಲು ಕೆಲವು ಮೌಲ್ಯವಾಗಿದೆ ಎಂದು ಹೇಳೋಣ ಆದ್ದರಿಂದ ನಾವು ಮೊದಲು ಅನ್ವಯಿಸುತ್ತೇವೆ ಮತ್ತು ಅದನ್ನು ಮರೆಮಾಚುತ್ತೇವೆ ಮತ್ತು ಫಲಿತಾಂಶವನ್ನು ಮೀಸಲಾದ ರಿಜಿಸ್ಟರ್ನಲ್ಲಿ ಸಂಗ್ರಹಿಸುತ್ತೇವೆ ಉದಾಹರಣೆಗೆ r 30 ಅಥವಾ ಅದಕ್ಕಿಂತ ಹೆಚ್ಚು ಮತ್ತು ನಾವು ಇದನ್ನು ಮತ್ತು ಮಾಸ್ಕ್ ರಿಜಿಸ್ಟರ್ನೊಂದಿಗೆ ಮರೆಮಾಚುತ್ತೇವೆ ಇದು 36452356 ನಂತೆ ಕಾಣುತ್ತದೆ ಮತ್ತು ನಾವು ಇದನ್ನು 0x0000FFFF ನೊಂದಿಗೆ ಕೊನೆಗೊಳಿಸುತ್ತೇವೆ ಆದ್ದರಿಂದ ಇದು ನಿಮಗೆ 0x00002356 ನಂತಹದನ್ನು ನೀಡುತ್ತದೆ Now in the second instruction we then or it with the segment register so what we achieve is r30 equal to this particular value and or it with 0xabcd0000 so this would be 0xabcd2356 and then we simply store or jump to that particular to this particular location Now what we see over here is that we are enforcing that every unsafe store or jump is within this particular segment so note that we are modifying what is done by this unsafe store and jump instruction we are modifying the functionality of that particular object so however we are able to achieve that any unsafe instruction is always restricted by that segment boundary ಈಗ ಎರಡನೇ ಸೂಚನೆಯಲ್ಲಿ ನಾವು ನಂತರ ಅಥವಾ ಸೆಗ್ಮೆಂಟ್ ರಿಜಿಸ್ಟರ್ ನೊಂದಿಗೆ ಸಾಧಿಸುತ್ತೇವೆ ಆದ್ದರಿಂದ ನಾವು ಸಾಧಿಸುವುದೇನೆಂದರೆ r30 ಈ ನಿರ್ದಿಷ್ಟ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಮತ್ತು ಅಥವಾ ಇದು 0xabcd0000 ನೊಂದಿಗೆ ಆದ್ದರಿಂದ ಇದು 0xabcd2356 ಆಗಿರುತ್ತದೆ ಮತ್ತು ನಂತರ ನಾವು ಈ ನಿರ್ದಿಷ್ಟ ಸ್ಥಳಕ್ಕೆ ನಿರ್ದಿಷ್ಟವಾಗಿ ಸಂಗ್ರಹಿಸುತ್ತೇವೆ ಅಥವಾ ಹೋಗುತ್ತೇವೆ ಈಗ ನಾವು ಇಲ್ಲಿ ನೋಡುವುದೇನೆಂದರೆ ಪ್ರತಿಯೊಂದು ಅಸುರಕ್ಷಿತ ಅಂಗಡಿ ಅಥವಾ ಜಂಪ್ ಈ ನಿರ್ದಿಷ್ಟ ವಿಭಾಗದಲ್ಲಿದೆ ಎಂದು ನಾವು ಜಾರಿಗೊಳಿಸುತ್ತಿದ್ದೇವೆ ಆದ್ದರಿಂದ ಈ ಅಸುರಕ್ಷಿತ ಅಂಗಡಿ ಮತ್ತು ಜಂಪ್ ಸೂಚನೆಯ ಮೂಲಕ ನಾವು ಏನು ಮಾಡಿದ್ದೇವೆ ಎಂಬುದನ್ನು ನಾವು ಮಾರ್ಪಡಿಸುತ್ತಿದ್ದೇವೆ ಎಂಬುದನ್ನು ಗಮನಿಸಿ ನಾವು ನಿರ್ದಿಷ್ಟ ವಸ್ತುವಿನ ಕಾರ್ಯವನ್ನು ಮಾರ್ಪಡಿಸುತ್ತಿದ್ದೇವೆ ಆದಾಗ್ಯೂ ನಾವು ಯಾವುದೇ ಅಸುರಕ್ಷಿತ ಸೂಚನೆಯನ್ನು ಯಾವಾಗಲೂ ಆ ವಿಭಾಗದ ಗಡಿಯಿಂದ ನಿರ್ಬಂಧಿಸಲಾಗಿದೆ ಎಂದು ಸಾಧಿಸಲು ಸಾಧ್ಯವಾಗುತ್ತದೆ So next we will look at the cross fault domain RPCs So let us say that we have two fault domains fault domain 1 which is restricted to these locations and fault domain 2 which is restricted to these locations and as we know each of these fault domains would have different segment IDs now there would be many times where we would want one function present in one fault domain to invoke another function present in another fault domain ಆದ್ದರಿಂದ ಮುಂದೆ ನಾವು ಕ್ರಾಸ್ ಫಾಲ್ಟ್ ಡೊಮೇನ್ RPC ಗಳನ್ನು ನೋಡುತ್ತೇವೆ ಆದ್ದರಿಂದ ನಾವು ಎರಡು ಫಾಲ್ಟ್ ಡೊಮೇನ್ ಗಳನ್ನು ಹೊಂದಿದ್ದೇವೆ ಎಂದು ಹೇಳೋಣ ಈ ಸ್ಥಳಗಳಿಗೆ ನಿರ್ಬಂಧಿಸಲಾದ ಫಾಲ್ಟ್ ಡೊಮೇನ್ 1 ಮತ್ತು ಈ ಸ್ಥಳಗಳಿಗೆ ನಿರ್ಬಂಧಿಸಲಾದ ಫಾಲ್ಟ್ ಡೊಮೇನ್ 2 ಮತ್ತು ನಮಗೆ ತಿಳಿದಿರುವಂತೆ ಈ ಪ್ರತಿಯೊಂದು ಫಾಲ್ಟ್ ಡೊಮೇನ್ ಗಳು ವಿಭಿನ್ನ ವಿಭಾಗ ಐ ಡಿ ಗಳನ್ನು ಹೊಂದಿರುತ್ತವೆ ಈಗ ಹಲವು ಇವೆ ಒಂದು ಫಾಲ್ಟ್ ಡೊಮೇನ್ ನಲ್ಲಿ ಇರುವ ಒಂದು ಕಾರ್ಯವು ಮತ್ತೊಂದು ಫಾಲ್ಟ್ ಡೊಮೇನ್ ನಲ್ಲಿ ಇರುವ ಮತ್ತೊಂದು ಕಾರ್ಯವನ್ನು ಆಹ್ವಾನಿಸಲು ನಾವು ಬಯಸುತ್ತೇವೆ Now we should be able to ensure or that these function invocations are done in a proper and controlled manner now what we do in order to achieve this what we add something known as a jump table which is present here a called Stub and a Return Stub so for every legal call there is a lookup in the jump address and then the Call Stub is invoked now from the Call Stub and this jump table we would identify the actual location for the destination function that function would get invoked and through a different path the return is passed back to the present function ಈಗ ನಾವು ಖಚಿತಪಡಿಸಿಕೊಳ್ಳಲು ಅಥವಾ ಈ ಕಾರ್ಯದ ಆವಾಹನೆಗಳನ್ನು ಸರಿಯಾದ ಮತ್ತು ನಿಯಂತ್ರಿತ ರೀತಿಯಲ್ಲಿ ಮಾಡಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಅಥವಾ ಇದನ್ನು ಸಾಧಿಸಲು ನಾವು ಏನು ಮಾಡುತ್ತೇವೆ ಎಂಬುದನ್ನು ನಾವು ಜಂಪ್ ಟೇಬಲ್ ಎಂದು ಕರೆಯುವದನ್ನು ಸೇರಿಸುತ್ತೇವೆ ಅದು ಇಲ್ಲಿ ಸ್ಟಬ್ ಮತ್ತು ರಿಟರ್ನ್ ಸ್ಟಬ್ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ಪ್ರತಿ ಕಾನೂನು ಕರೆಗೆ ಜಂಪ್ ವಿಳಾಸದಲ್ಲಿ ಲುಕಪ್ ಇರುತ್ತದೆ ಮತ್ತು ನಂತರ ಕಾಲ್ ಸ್ಟಬ್ ಅನ್ನು ಆಹ್ವಾನಿಸಲಾಗುತ್ತದೆ ಈಗ ಕಾಲ್ ಸ್ಟಬ್ ಮತ್ತು ಈ ಜಂಪ್ ಟೇಬಲ್ ನಿಂದ ನಾವು ಕಾರ್ಯವನ್ನು ಆಹ್ವಾನಿಸುವ ಮತ್ತು ಬೇರೆ ಮಾರ್ಗದ ಮೂಲಕ ಗಮ್ಯಸ್ಥಾನ ಕಾರ್ಯಕ್ಕಾಗಿ ನಿಜವಾದ ಸ್ಥಳವನ್ನು ಗುರುತಿಸುತ್ತೇವೆ ಹಿಂತಿರುಗಿಸುವಿಕೆಯನ್ನು ಪ್ರಸ್ತುತ ಕಾರ್ಯಕ್ಕೆ ಹಿಂತಿರುಗಿಸಲಾಗುತ್ತದೆ So note that we would now have a proper channel using the stub and return steb to invoke functions outside of all domain ಆದ್ದರಿಂದ ಎಲ್ಲಾ ಡೊಮೇನ್ ನ ಹೊರಗೆ ಕಾರ್ಯಗಳನ್ನು ಆಹ್ವಾನಿಸಲು ನಾವು ಈಗ ಸ್ಟಬ್ ಮತ್ತು ರಿಟರ್ನ್ ಸ್ಟೆಬ್ ಅನ್ನು ಬಳಸಿಕೊಂಡು ಸರಿಯಾದ ಚಾನಲ್ ಅನ್ನು ಹೊಂದಿದ್ದೇವೆ ಎಂಬುದನ್ನು ಗಮನಿಸಿ Now the assumptions are that these stubs the Call Stub and the Return Stubs are trusted so they would be extremely small pieces of code built by the developer itself and have no bugs or any vulnerabilities which could be utilized by a misbehaving fault domain Second this stub and Return Stub are present outside the fault domain so therefore it would not be possible for any function to actually modify the contents of the Call Stub or the Return Stub ಈಗ ಊಹೆಗಳೆಂದರೆ ಈ ಸ್ಟಬ್ ಗಳು ಕಾಲ್ ಸ್ಟಬ್ ಮತ್ತು ರಿಟರ್ನ್ ಸ್ಟಬ್ ಗಳು ವಿಶ್ವಾಸಾರ್ಹವಾಗಿವೆ ಆದ್ದರಿಂದ ಅವುಗಳು ಡೆವಲಪರ್ ನಿಂದ ನಿರ್ಮಿಸಲಾದ ಅತ್ಯಂತ ಚಿಕ್ಕ ಕೋಡ್ ಗಳಾಗಿವೆ ಮತ್ತು ಯಾವುದೇ ದೋಷಗಳು ಅಥವಾ ಯಾವುದೇ ದುರ್ಬಲತೆಗಳನ್ನು ಹೊಂದಿರುವುದಿಲ್ಲ ಅದನ್ನು ತಪ್ಪಾಗಿ ವರ್ತಿಸುವ ಫಾಲ್ಟ್ ಡೊಮೇನ್ ನಿಂದ ಬಳಸಿಕೊಳ್ಳಬಹುದು ಎರಡನೆಯದಾಗಿ ಈ ಸ್ಟಬ್ ಮತ್ತು ರಿಟರ್ನ್ ಸ್ಟಬ್ ಫಾಲ್ಟ್ ಡೊಮೇನ್ ನ ಹೊರಗೆ ಇರುತ್ತವೆ ಆದ್ದರಿಂದ ಕಾಲ್ ಸ್ಟಬ್ ಅಥವಾ ರಿಟರ್ನ್ ಸ್ಟಬ್ ನ ವಿಷಯಗಳನ್ನು ಮಾರ್ಪಡಿಸಲು ಯಾವುದೇ ಕಾರ್ಯಕ್ಕೆ ಸಾಧ್ಯವಾಗುವುದಿಲ್ಲ So what actually happens in these stubs is that every time it is invoked the machine state comprising of the registers and so on is stored in a memory location present in this stub similarly the there is a switch of the execution stack and there is a copy of arguments from this fault domain to the other fault domain so now there are certain properties for these stubs first the stubs are trusted the code comprising of the Call Stub and the Return Stub are extremely small and they are well tested and there are no bugs or anyone vulnerabilities present in them second these stubs are present outside the fault domain ಆದ್ದರಿಂದ ಈ ಸ್ಟಬ್ ಗಳಲ್ಲಿ ನಿಜವಾಗಿ ಏನಾಗುತ್ತದೆ ಎಂದರೆ ಅದನ್ನು ಪ್ರತಿ ಬಾರಿಯೂ ರಿಜಿಸ್ಟರ್ ಗಳನ್ನು ಒಳಗೊಂಡಿರುವ ಯಂತ್ರ ಸ್ಥಿತಿಯನ್ನು ಆಹ್ವಾನಿಸಿದಾಗ ಮತ್ತು ಈ ಸ್ಟಬ್ ನಲ್ಲಿರುವ ಮೆಮೊರಿ ಸ್ಥಳದಲ್ಲಿ ಸಂಗ್ರಹಿಸಲಾಗುತ್ತದೆ ಅದೇ ರೀತಿಯಲ್ಲಿ ಎಕ್ಸಿಕ್ಯೂಶನ್ ಸ್ಟಾಕ್ ನ ಸ್ವಿಚ್ ಇರುತ್ತದೆ ಮತ್ತು ಅದರ ನಕಲು ವಾದಗಳು ಈ ಫಾಲ್ಟ್ ಡೊಮೇನ್ ನಿಂದ ಇತರ ಫಾಲ್ಟ್ ಡೊಮೇನ್ ಗೆ ಇರುತ್ತದೆ ಆದ್ದರಿಂದ ಈಗ ಈ ಸ್ಟಬ್ ಗಳಿಗೆ ಕೆಲವು ಗುಣಲಕ್ಷಣಗಳಿವೆ ಮೊದಲು ಸ್ಟಬ್ ಗಳು ಕಾಲ್ ಸ್ಟಬ್ ಅನ್ನು ಒಳಗೊಂಡಿರುವ ಕೋಡ್ ಅನ್ನು ನಂಬಲಾಗಿದೆ ಮತ್ತು ರಿಟರ್ನ್ ಸ್ಟಬ್ ತುಂಬಾ ಚಿಕ್ಕದಾಗಿದ್ದು ಮತ್ತು ಅವುಗಳನ್ನು ಉತ್ತಮವಾಗಿ ಪರೀಕ್ಷಿಸಲಾಗಿದೆ ಮತ್ತು ಅವುಗಳಲ್ಲಿ ಯಾವುದೇ ದೋಷಗಳು ಅಥವಾ ಯಾವುದೇ ದುರ್ಬಲತೆಗಳಿಲ್ಲ ಎರಡನೆಯದಾಗಿ ಈ ಸ್ಟಬ್ ಗಳು ಫಾಲ್ಟ್ ಡೊಮೇನ್ ಹೊರಗೆ ಇರುತ್ತವೆ So by doing this one would ensure that any function present in the fault domain cannot actually modify the Call Stub and the Return Stub so what actually happens in these stubs is that every time there is an invocation the call stuff would store the state of the machine comprising of the registers and so on which present in this particular fault domain and it would also switch the execution stack from this domain to this domain and copy the arguments for that particular function to the other domain ಇದನ್ನು ಮಾಡುವುದರಿಂದ ಫಾಲ್ಟ್ ಡೊಮೇನ್ ನಲ್ಲಿರುವ ಯಾವುದೇ ಕಾರ್ಯವು ವಾಸ್ತವವಾಗಿ ಕಾಲ್ ಸ್ಟಬ್ ಮತ್ತು ರಿಟರ್ನ್ ಸ್ಟಬ್ ಅನ್ನು ಮಾರ್ಪಡಿಸಲು ಸಾಧ್ಯವಿಲ್ಲ ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ಈ ಸ್ಟಬ್ ಗಳಲ್ಲಿ ನಿಜವಾಗಿ ಏನಾಗುತ್ತದೆ ಎಂದರೆ ಪ್ರತಿ ಬಾರಿ ಆವಾಹನೆಯ ಸಂದರ್ಭದಲ್ಲಿ ಕರೆ ವಿಷಯವು ಅದರ ಸ್ಥಿತಿಯನ್ನು ಸಂಗ್ರಹಿಸುತ್ತದೆ ಈ ನಿರ್ದಿಷ್ಟ ಫಾಲ್ಟ್ ಡೊಮೇನ್ ನಲ್ಲಿ ಇರುವ ರೆಜಿಸ್ಟರ್ ಗಳನ್ನು ಒಳಗೊಂಡಿರುವ ಯಂತ್ರ ಮತ್ತು ಇದು ಈ ಡೊಮೇನ್ ನಿಂದ ಈ ಡೊಮೇನ್ ಗೆ ಎಕ್ಸಿಕ್ಯೂಶನ್ ಸ್ಟಾಕ್ ಅನ್ನು ಬದಲಾಯಿಸುತ್ತದೆ ಮತ್ತು ಆ ನಿರ್ದಿಷ್ಟ ಕಾರ್ಯಕ್ಕಾಗಿ ಆರ್ಗ್ಯುಮೆಂಟ್ ಗಳನ್ನು ಇತರ ಡೊಮೇನ್ ಗೆ ನಕಲಿಸುತ್ತದೆ Now the reverse process occurs during the return in the Return Stub the state of all domain 1 is restored and also the execution stack for fault domain 1 is restored so you see that every time there is a cross domain function call invoked the Call Stub and the Return Stub would ensure that there would there is a proper transition from fault domain 1 to fault domain 2 and vice versa ಈಗ ರಿಟರ್ನ್ ಸಮಯದಲ್ಲಿ ರಿವರ್ಸ್ ಪ್ರಕ್ರಿಯೆಯು ಸಂಭವಿಸುತ್ತದೆ ರಿಟರ್ನ್ ಸ್ಟಬ್ ನಲ್ಲಿ ಎಲ್ಲಾ ಡೊಮೇನ್ 1 ರ ಸ್ಥಿತಿಯನ್ನು ಮರುಸ್ಥಾಪಿಸಲಾಗಿದೆ ಮತ್ತು ಫಾಲ್ಟ್ ಡೊಮೇನ್ 1 ಗಾಗಿ ಎಕ್ಸಿಕ್ಯೂಶನ್ ಸ್ಟಾಕ್ ಅನ್ನು ಮರುಸ್ಥಾಪಿಸಲಾಗಿದೆ ಆದ್ದರಿಂದ ಪ್ರತಿ ಬಾರಿ ಕ್ರಾಸ್ ಡೊಮೇನ್ ಫಂಕ್ಷನ್ ಕರೆಯು ಕಾಲ್ ಸ್ಟಬ್ ಅನ್ನು ಆಹ್ವಾನಿಸುವುದನ್ನು ನೀವು ನೋಡುತ್ತೀರಿ ಮತ್ತು ರಿಟರ್ನ್ ಸ್ಟಬ್ ಫಾಲ್ಟ್ ಡೊಮೇನ್ 1 ರಿಂದ ಫಾಲ್ಟ್ ಡೊಮೇನ್ 2 ಗೆ ಸರಿಯಾದ ಪರಿವರ್ತನೆ ಇದೆ ಎಂದು ಖಚಿತಪಡಿಸುತ್ತದೆ ಮತ್ತು ಪ್ರತಿಯಾಗಿ Now this you would recollect is very much similar to what the operating system does during RPC so however here unlike the operating system the overheads are very minimal so there are no contexts switch there are no interrupts that are occurring and so on so therefore these stub mechanisms present with the Software Fault Isolation is highly efficient compared to the context switches present in the operating system RPC ಸಮಯದಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತದೆ ಎಂಬುದನ್ನು ನೀವು ನೆನಪಿಸಿಕೊಳ್ಳುತ್ತೀರಿ ಆದ್ದರಿಂದ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಗಿಂತ ಭಿನ್ನವಾಗಿ ಓವರ್ಹೆಡ್ ಗಳು ತುಂಬಾ ಕಡಿಮೆಯಾಗಿದೆ ಆದ್ದರಿಂದ ಯಾವುದೇ ಕಾಂಟೆಕ್ಸ್ಟ್ ಗಳ ಸ್ವಿಚ್ ಇಲ್ಲ ಯಾವುದೇ ಅಡಚಣೆಗಳಿಲ್ಲ ಮತ್ತು ಹೀಗೆ ಆಪರೇಟಿಂಗ್ ಸಿಸ್ಟಂ ನಲ್ಲಿರುವ ಕಾಂಟೆಕ್ಸ್ಟ್ ಸ್ವಿಚ್ ಗಳಿಗೆ ಹೋಲಿಸಿದರೆ ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಷನ್ ನೊಂದಿಗೆ ಇರುವ ಈ ಸ್ಟಬ್ ಕಾರ್ಯವಿಧಾನಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ So this is something to think about let us assume that we have this application this is the process application process and within this process we have created this isolated environment and in this isolated environment there are these two statements interrupt buf 10 and buf 100 equal to some particular thing what would happen in such a case ಇದು ಯೋಚಿಸಬೇಕಾದ ಸಂಗತಿಯಾಗಿದೆ ನಾವು ಈ ಅಪ್ಲಿಕೇಶನ್ ಅನ್ನು ಹೊಂದಿದ್ದೇವೆ ಇದು ಪ್ರಕ್ರಿಯೆಯ ಅಪ್ಲಿಕೇಶನ್ ಪ್ರಕ್ರಿಯೆಯಾಗಿದೆ ಮತ್ತು ಈ ಪ್ರಕ್ರಿಯೆಯೊಳಗೆ ನಾವು ಈ ಐಸೋಲೇಟೆಡ್ ಎನ್ವಿರಾನ್ಮೆಂಟ್ ಅನ್ನು ರಚಿಸಿದ್ದೇವೆ ಮತ್ತು ಈ ಐಸೋಲೇಟೆಡ್ ಎನ್ವಿರಾನ್ಮೆಂಟ್ ನಲ್ಲಿ ಎರಡು ಹೇಳಿಕೆಗಳು ಅಡ್ಡಿಪಡಿಸುತ್ತವೆ buf 10 ಮತ್ತು buf 100 ಸಮಾನವಾಗಿರುತ್ತದೆ ಕೆಲವು ನಿರ್ದಿಷ್ಟ ವಿಷಯ ಅಂತಹ ಸಂದರ್ಭದಲ್ಲಿ ಏನಾಗುತ್ತದೆ So another thing to consider is with respect to the system resources how would we ensure that files or other system components which are opened or accessed by one fault domain is not accessed or is protected from another fault domain So let us say that one fault domain has created a file which is stored on the hard disk now the operating system a typical Unix like operating system would give permissions based on that particular process so the file for example will obtain permissions based on that particular process that is executing the operating system typically is actually unaware of such fault domains that are present in such a scheme ಆದ್ದರಿಂದ ಸಿಸ್ಟಮ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಪರಿಗಣಿಸಬೇಕಾದ ಇನ್ನೊಂದು ವಿಷಯವೆಂದರೆ ಒಂದು ಫಾಲ್ಟ್ ಡೊಮೇನ್ನಿಂದ ತೆರೆಯಲಾದ ಅಥವಾ ಪ್ರವೇಶಿಸಲಾದ ಫೈಲ್ಗಳು ಅಥವಾ ಇತರ ಸಿಸ್ಟಮ್ ಘಟಕಗಳನ್ನು ಪ್ರವೇಶಿಸಲಾಗುವುದಿಲ್ಲ ಅಥವಾ ಇನ್ನೊಂದು ಫಾಲ್ಟ್ ಡೊಮೇನ್ ನಿಂದ ರಕ್ಷಿಸಲಾಗಿದೆ ಎಂದು ನಾವು ಹೇಗೆ ಖಚಿತಪಡಿಸಿಕೊಳ್ಳುತ್ತೇವೆ ಆದ್ದರಿಂದ ಒಂದು ಫಾಲ್ಟ್ ಡೊಮೇನ್ ಹಾರ್ಡ್ ಡಿಸ್ಕ್ನಲ್ಲಿ ಸಂಗ್ರಹವಾಗಿರುವ ಫೈಲ್ ಅನ್ನು ರಚಿಸಿದೆ ಎಂದು ಹೇಳೋಣ ಈಗ ಆಪರೇಟಿಂಗ್ ಸಿಸ್ಟಮ್ ವಿಶಿಷ್ಟವಾದ ಯುನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನಿರ್ದಿಷ್ಟ ಪ್ರಕ್ರಿಯೆಯ ಆಧಾರದ ಮೇಲೆ ಅನುಮತಿಗಳನ್ನು ನೀಡುತ್ತದೆ ಆದ್ದರಿಂದ ಫೈಲ್ ಅದರ ಆಧಾರದ ಮೇಲೆ ಅನುಮತಿಗಳನ್ನು ಪಡೆಯುತ್ತದೆ ಕಾರ್ಯಗತಗೊಳ್ಳುವ ನಿರ್ದಿಷ್ಟ ಪ್ರಕ್ರಿಯೆ ಆಪರೇಟಿಂಗ್ ಸಿಸ್ಟಮ್ ಸಾಮಾನ್ಯವಾಗಿ ಅಂತಹ ಯೋಜನೆಯಲ್ಲಿ ಇರುವಂತಹ ಫಾಲ್ಟ್ ಡೊಮೇನ್ ಗಳ ಬಗ್ಗೆ ತಿಳಿದಿರುವುದಿಲ್ಲ Now what could happen in such a case is that the second fault domain would also be able to have access to that particular file so it could for example delete that file or modify that the contents of that file now this is not what is wanted so whenever we have two fault domains we need to ensure that files or any other system component that is created by one fault domain is not accessible by the code present in the second fault domain even though all of them are in the same process ಈಗ ಅಂತಹ ಸಂದರ್ಭದಲ್ಲಿ ಏನಾಗಬಹುದು ಎಂದರೆ ಎರಡನೇ ಫಾಲ್ಟ್ ಡೊಮೇನ್ ಆ ನಿರ್ದಿಷ್ಟ ಫೈಲ್ಗೆ ಪ್ರವೇಶವನ್ನು ಹೊಂದಲು ಸಾಧ್ಯವಾಗುತ್ತದೆ ಆದ್ದರಿಂದ ಅದು ಆ ಫೈಲ್ ಅನ್ನು ಅಳಿಸಬಹುದು ಅಥವಾ ಆ ಫೈಲ್ ನ ವಿಷಯಗಳನ್ನು ಮಾರ್ಪಡಿಸಬಹುದು ಈಗ ಇದು ಬಯಸಿದ ವಿಷಯವಲ್ಲ ಆದ್ದರಿಂದ ನಾವು ಎರಡು ಫಾಲ್ಟ್ ಡೊಮೇನ್ ಗಳನ್ನು ಹೊಂದಿರುವಾಗ ಫೈಲ್ ಗಳು ಅಥವಾ ಒಂದು ಫಾಲ್ಟ್ ಡೊಮೇನ್ ನಿಂದ ರಚಿಸಲಾದ ಯಾವುದೇ ಇತರ ಸಿಸ್ಟಮ್ ಘಟಕಗಳು ಒಂದೇ ಪ್ರಕ್ರಿಯೆಯಲ್ಲಿದ್ದರೂ ಎರಡನೇ ಫಾಲ್ಟ್ ಡೊಮೇನ್ನಲ್ಲಿರುವ ಕೋಡ್ ನಿಂದ ಪ್ರವೇಶಿಸಲಾಗುವುದಿಲ್ಲ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು So there are two ways to actually handle this situation so one way is to patch the operating system so that it the OS not only knows about the process but also knows about the various fault domains present in the specific process thus whenever the operating system sees a request for opening a file it would know whether it is coming from fault domain 1 or fault domain two and be able to check access permissions based on this ಆದ್ದರಿಂದ ಈ ಪರಿಸ್ಥಿತಿಯನ್ನು ನಿಭಾಯಿಸಲು ಎರಡು ಮಾರ್ಗಗಳಿವೆ ಆಪರೇಟಿಂಗ್ ಸಿಸ್ಟಮ್ ಅನ್ನು ಪ್ಯಾಚ್ ಮಾಡುವುದು ಒಂದು ಮಾರ್ಗ ಇದರಿಂದಾಗಿ ಓಎಸ್ ಪ್ರಕ್ರಿಯೆಯ ಬಗ್ಗೆ ಮಾತ್ರ ತಿಳಿದಿರುವುದಿಲ್ಲ ಆದರೆ ಆಪರೇಟಿಂಗ್ ಸಿಸ್ಟಮ್ ನೋಡಿದಾಗ ನಿರ್ದಿಷ್ಟ ಪ್ರಕ್ರಿಯೆಯಲ್ಲಿ ಇರುವ ವಿವಿಧ ಫಾಲ್ಟ್ ಡೊಮೇನ್ ಗಳ ಬಗ್ಗೆಯೂ ತಿಳಿದಿದೆ ಫೈಲ್ ತೆರೆಯಲು ವಿನಂತಿಯು ಅದು ಫಾಲ್ಟ್ ಡೊಮೇನ್ 1 ಅಥವಾ ಫಾಲ್ಟ್ ಡೊಮೇನ್ ಎರಡರಿಂದ ಬರುತ್ತಿದೆಯೇ ಎಂದು ತಿಳಿಯುತ್ತದೆ ಮತ್ತು ಇದರ ಆಧಾರದ ಮೇಲೆ ಪ್ರವೇಶ ಅನುಮತಿಗಳನ್ನು ಪರಿಶೀಲಿಸಲು ಸಾಧ್ಯವಾಗುತ್ತದೆ Now this would require considerable of modifications in the operating system and therefore also make the particular technique non portable So there is another thing to a worry about in this entire Software Fault Isolation and that is with respect to system resources So let us say that we have a one process and these processes have has 2 fault domains fault domain 1 and fault domain 2 ಈಗ ಇದಕ್ಕೆ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಸಾಕಷ್ಟು ಮಾರ್ಪಾಡುಗಳ ಅಗತ್ಯವಿರುತ್ತದೆ ಮತ್ತು ಆದ್ದರಿಂದ ನಿರ್ದಿಷ್ಟ ತಂತ್ರವನ್ನು ಪೋರ್ಟಬಲ್ ಅಲ್ಲದವನ್ನಾಗಿ ಮಾಡುತ್ತದೆ ಆದ್ದರಿಂದ ಈ ಸಂಪೂರ್ಣ ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಷನ್ ನಲ್ಲಿ ಚಿಂತಿಸಬೇಕಾದ ಇನ್ನೊಂದು ವಿಷಯವಿದೆ ಮತ್ತು ಅದು ಸಿಸ್ಟಮ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಆದ್ದರಿಂದ ನಾವು ಒಂದು ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ಮತ್ತು ಈ ಪ್ರಕ್ರಿಯೆಗಳು 2 ಫಾಲ್ಟ್ ಡೊಮೇನ್ಗಳನ್ನು ಹೊಂದಿವೆ ಎಂದು ಹೇಳೋಣ ಫಾಲ್ಟ್ ಡೊಮೇನ್ 1 ಮತ್ತು ಫಾಲ್ಟ್ ಡೊಮೇನ್ 2 Now fault domain one creates a particular file so it does thus it does this by invoking a system call let us assume that system calls are present and then the operating system creates the file and stores that particular file on the hard disk Now we need to ensure that fault domain 2 does not have access to that particular file which has been created by fault domain 1 ಈಗ ಫಾಲ್ಟ್ ಡೊಮೇನ್ ಒಂದು ನಿರ್ದಿಷ್ಟ ಫೈಲ್ ಅನ್ನು ರಚಿಸುತ್ತದೆ ಆದ್ದರಿಂದ ಅದು ಸಿಸ್ಟಮ್ ಕರೆಯನ್ನು ಆಹ್ವಾನಿಸುವ ಮೂಲಕ ಇದನ್ನು ಮಾಡುತ್ತದೆ ಮತ್ತು ಸಿಸ್ಟಮ್ ಕರೆಗಳು ಅಸ್ತಿತ್ವದಲ್ಲಿವೆ ಎಂದು ನಾವು ಭಾವಿಸೋಣ ಮತ್ತು ಆಪರೇಟಿಂಗ್ ಸಿಸ್ಟಮ್ ಫೈಲ್ ಅನ್ನು ರಚಿಸುತ್ತದೆ ಮತ್ತು ನಿರ್ದಿಷ್ಟ ಫೈಲ್ ಅನ್ನು ಹಾರ್ಡ್ ಡಿಸ್ಕ್ ನಲ್ಲಿ ಸಂಗ್ರಹಿಸುತ್ತದೆ ಫಾಲ್ಟ್ ಡೊಮೇನ್ 1 ರಿಂದ ರಚಿಸಲಾದ ನಿರ್ದಿಷ್ಟ ಫೈಲ್ಗೆ ಫಾಲ್ಟ್ ಡೊಮೇನ್ 2 ಪ್ರವೇಶವನ್ನು ಹೊಂದಿಲ್ಲ ಎಂದು ಈಗ ನಾವು ಖಚಿತಪಡಿಸಿಕೊಳ್ಳಬೇಕು Now in a typical scenario this is not possible because the operating system does not know about the various fault domains present within the process it only knows of that particular process so it would create the file with permissions corresponding to that particular process so in a typical scenario therefore both the fault domain 1 as well as fault domain 2 would have access to that a particular file and this is a problem because fault domain 2 which is maybe untrusted would possibly modify that particular file or delete that file and so on and therefore we need to have a mechanism where such a thing is not present ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ಇದು ಸಾಧ್ಯವಿಲ್ಲ ಏಕೆಂದರೆ ಆಪರೇಟಿಂಗ್ ಸಿಸ್ಟಮ್ ಪ್ರಕ್ರಿಯೆಯೊಳಗೆ ಇರುವ ವಿವಿಧ ಫಾಲ್ಟ್ ಡೊಮೇನ್ಗಳ ಬಗ್ಗೆ ತಿಳಿದಿರುವುದಿಲ್ಲ ಏಕೆಂದರೆ ಅದು ನಿರ್ದಿಷ್ಟ ಪ್ರಕ್ರಿಯೆಯ ಬಗ್ಗೆ ಮಾತ್ರ ತಿಳಿದಿರುತ್ತದೆ ಆದ್ದರಿಂದ ಅದು ನಿರ್ದಿಷ್ಟ ಪ್ರಕ್ರಿಯೆಗೆ ಅನುಗುಣವಾದ ಅನುಮತಿಗಳೊಂದಿಗೆ ಫೈಲ್ ಅನ್ನು ರಚಿಸುತ್ತದೆ ಸನ್ನಿವೇಶದಲ್ಲಿ ಫಾಲ್ಟ್ ಡೊಮೇನ್ 1 ಮತ್ತು ಫಾಲ್ಟ್ ಡೊಮೇನ್ 2 ಎರಡೂ ನಿರ್ದಿಷ್ಟ ಫೈಲ್ ಗೆ ಪ್ರವೇಶವನ್ನು ಹೊಂದಿರುತ್ತದೆ ಮತ್ತು ಇದು ಸಮಸ್ಯೆಯಾಗಿದೆ ಏಕೆಂದರೆ ಬಹುಶಃ ವಿಶ್ವಾಸಾರ್ಹವಲ್ಲದ ಫಾಲ್ಟ್ ಡೊಮೇನ್ 2 ಆ ನಿರ್ದಿಷ್ಟ ಫೈಲ್ ಅನ್ನು ಮಾರ್ಪಡಿಸಬಹುದು ಅಥವಾ ಆ ಫೈಲ್ ಅನ್ನು ಅಳಿಸಬಹುದು ಮತ್ತು ಆದ್ದರಿಂದ ನಾವು ಅಂತಹ ವಿಷಯ ಇಲ್ಲದಿರುವಲ್ಲಿ ಯಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿರಬೇಕು So one trivial way what we have seen before is to prevent any such system calls or interrupts so on and therefore fault domains would never be able to invoke any system call or create any such files and other way as we seen over here is to end to let the operating system know that the process has multiple fault domains thus the operating system has to be modified where files or any other system resources are created in such a way that it gets linked to a particular process as well as the fault domain within that particular process if the OS is thus aware of all the fault domains present within the process the fault domain 1 would be able to create a particular file which is not accessible by fault domain 2 ಆದ್ದರಿಂದ ನಾವು ಮೊದಲು ನೋಡಿದ ಒಂದು ಕ್ಷುಲ್ಲಕ ಮಾರ್ಗವೆಂದರೆ ಅಂತಹ ಯಾವುದೇ ಸಿಸ್ಟಮ್ ಕರೆಗಳು ಅಥವಾ ಅಡಚಣೆಗಳನ್ನು ತಡೆಗಟ್ಟುವುದು ಮತ್ತು ಆದ್ದರಿಂದ ಫಾಲ್ಟ್ ಡೊಮೇನ್ಗಳು ಯಾವುದೇ ಸಿಸ್ಟಮ್ ಕರೆಯನ್ನು ಆಹ್ವಾನಿಸಲು ಅಥವಾ ಅಂತಹ ಯಾವುದೇ ಫೈಲ್ಗಳನ್ನು ರಚಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಾವು ಇಲ್ಲಿ ನೋಡಿದಂತೆ ಆಪರೇಟಿಂಗ್ ಸಿಸ್ಟಮ್ಗೆ ಪ್ರಕ್ರಿಯೆಯು ಬಹು ಫಾಲ್ಟ್ ಡೊಮೇನ್ಗಳನ್ನು ಹೊಂದಿದೆ ಎಂದು ತಿಳಿಸಿ ಅಂತ್ಯಗೊಳ್ಳುವುದು ಹೀಗಾಗಿ ಆಪರೇಟಿಂಗ್ ಸಿಸ್ಟಂ ಅನ್ನು ಮಾರ್ಪಡಿಸಬೇಕು ಅಲ್ಲಿ ಫೈಲ್ಗಳು ಅಥವಾ ಯಾವುದೇ ಇತರ ಸಿಸ್ಟಮ್ ಸಂಪನ್ಮೂಲಗಳನ್ನು ಅದು ಲಿಂಕ್ ಆಗುವ ರೀತಿಯಲ್ಲಿ ರಚಿಸಲಾಗುತ್ತದೆ ಅದು ನಿರ್ದಿಷ್ಟ ಪ್ರಕ್ರಿಯೆ ಮತ್ತು ಆ ನಿರ್ದಿಷ್ಟ ಪ್ರಕ್ರಿಯೆಯೊಳಗಿನ ಫಾಲ್ಟ್ ಡೊಮೇನ್ ಪ್ರಕ್ರಿಯೆಯೊಳಗೆ ಇರುವ ಎಲ್ಲಾ ಫಾಲ್ಟ್ ಡೊಮೇನ್ಗಳ ಬಗ್ಗೆ OS ಗೆ ತಿಳಿದಿದ್ದರೆ ಫಾಲ್ಟ್ ಡೊಮೇನ್ 1 ಫಾಲ್ಟ್ ಡೊಮೇನ್ 2 ನಿಂದ ಪ್ರವೇಶಿಸಲಾಗದ ನಿರ್ದಿಷ್ಟ ಫೈಲ್ ಅನ್ನು ರಚಿಸಲು ಸಾಧ್ಯವಾಗುತ್ತದೆ However there are two problems with this first it makes the entire scheme a non portable and secondly it would require consumable rewriting of the operating system a better scheme and a more portable scheme is where we have a separate entity which handles all system calls so whenever while parsing through the object file one would see a system call or an interrupt so this interrupt or system call is replaced by a cross fault domain RPC to a particular fault domain which is trusted and handle system calls ಆದಾಗ್ಯೂ ಇದರೊಂದಿಗೆ ಎರಡು ಸಮಸ್ಯೆಗಳಿವೆ ಇದು ಸಂಪೂರ್ಣ ಸ್ಕೀಮ್ ಅನ್ನು ಪೋರ್ಟಬಲ್ ಅಲ್ಲದ ಸ್ಥಿತಿಗೆ ತರುತ್ತದೆ ಮತ್ತು ಎರಡನೆಯದಾಗಿ ಆಪರೇಟಿಂಗ್ ಸಿಸ್ಟಂನ ಉಪಭೋಗ್ಯವನ್ನು ಪುನಃ ಬರೆಯುವುದು ಉತ್ತಮ ಸ್ಕೀಮ್ ಮತ್ತು ಹೆಚ್ಚು ಪೋರ್ಟಬಲ್ ಸ್ಕೀಮ್ ಎಂದರೆ ನಾವು ಎಲ್ಲಾ ಸಿಸ್ಟಮ್ ಕರೆಗಳನ್ನು ನಿರ್ವಹಿಸುವ ಪ್ರತ್ಯೇಕ ಘಟಕವನ್ನು ಹೊಂದಿದ್ದೇವೆ ಆದ್ದರಿಂದ ಆಬ್ಜೆಕ್ಟ್ ಫೈಲ್ ಮೂಲಕ ಪಾರ್ಸ್ ಮಾಡುವಾಗ ಒಬ್ಬರು ಸಿಸ್ಟಮ್ ಕರೆ ಅಥವಾ ಅಡಚಣೆಯನ್ನು ನೋಡುತ್ತಾರೆ ಆದ್ದರಿಂದ ಈ ಅಡಚಣೆ ಅಥವಾ ಸಿಸ್ಟಮ್ ಕರೆಯನ್ನು ಕ್ರಾಸ್ ಫಾಲ್ಟ್ ಡೊಮೇನ್ ಆರ್ ಪಿ ಸಿ ಯಿಂದ ಒಂದು ನಿರ್ದಿಷ್ಟ ಫಾಲ್ಟ್ ಡೊಮೇನ್ಗೆ ಬದಲಾಯಿಸಲಾಗುತ್ತದೆ ಮತ್ತು ಇದು ಸಿಸ್ಟಮ್ ಕರೆಗಳನ್ನು ನಿರ್ವಹಿಸುತ್ತದೆ So this particular fault domain would ensure and check whether all system calls are valid so for example if fault domain one wants to create a file it would first result in a cross fault domain to this trusted a fault domain which makes various checks ensures that fault domain has the capability of creating a file and then invokes the system call that would result in the operating system creating a value ಆದ್ದರಿಂದ ಈ ನಿರ್ದಿಷ್ಟ ಫಾಲ್ಟ್ ಡೊಮೇನ್ ಎಲ್ಲಾ ಸಿಸ್ಟಮ್ ಕರೆಗಳು ಮಾನ್ಯವಾಗಿದೆಯೇ ಎಂದು ಖಚಿತಪಡಿಸುತ್ತದೆ ಮತ್ತು ಪರಿಶೀಲಿಸುತ್ತದೆ ಉದಾಹರಣೆಗೆ ಫಾಲ್ಟ್ ಡೊಮೇನ್ ಫೈಲ್ ಅನ್ನು ರಚಿಸಲು ಬಯಸಿದರೆ ಅದು ಮೊದಲು ಈ ವಿಶ್ವಾಸಾರ್ಹ ಫಾಲ್ಟ್ ಡೊಮೇನ್ ಗೆ ಕ್ರಾಸ್ ಫಾಲ್ಟ್ ಡೊಮೇನ್ ಗೆ ಕಾರಣವಾಗುತ್ತದೆ ಇದು ವಿವಿಧ ತಪಾಸಣೆಗಳನ್ನು ಮಾಡುತ್ತದೆ ಫಾಲ್ಟ್ ಡೊಮೇನ್ ಗೆ ಫೈಲ್ ಅನ್ನು ರಚಿಸುವ ಸಾಮರ್ಥ್ಯ ಖಚಿತಪಡಿಸುತ್ತದೆ ಮತ್ತು ನಂತರ ಸಿಸ್ಟಮ್ ಕರೆಯನ್ನು ಆಹ್ವಾನಿಸುತ್ತದೆ ಅದು ಆಪರೇಟಿಂಗ್ ಸಿಸ್ಟಮ್ ಮೌಲ್ಯವನ್ನು ರಚಿಸುವಲ್ಲಿ ಕಾರಣವಾಗುತ್ತದೆ Now if let us say a fault domain 2 request the same file to be opened or modified or deleted this would also result in the cross fault domain RPC our trusted RPC which handles all system calls who then identify that this is not permitted because we have fault domain 2 trying to open a file created by fault domain 1 and therefore it would prevent such a request ಈಗ ನಾವು ಫಾಲ್ಟ್ ಡೊಮೇನ್ 2 ಅನ್ನು ಅದೇ ಫೈಲ್ ಅನ್ನು ತೆರೆಯಲು ಅಥವಾ ಮಾರ್ಪಡಿಸಲು ಅಥವಾ ಅಳಿಸಲು ವಿನಂತಿಸಿದರೆ ಇದು ಕ್ರಾಸ್ ಫಾಲ್ಟ್ ಡೊಮೇನ್ ಆರ್ ಪಿ ಸಿ ಗೆ ಕಾರಣವಾಗುತ್ತದೆ ಇದು ಎಲ್ಲಾ ಸಿಸ್ಟಮ್ ಕರೆಗಳನ್ನು ನಿರ್ವಹಿಸುವ ನಮ್ಮ ವಿಶ್ವಾಸಾರ್ಹ ಆರ್ ಪಿ ಸಿ ಗೆ ಕಾರಣವಾಗುತ್ತದೆ ಅದು ನಮ್ಮಲ್ಲಿ ದೋಷವಿರುವ ಕಾರಣ ಇದನ್ನು ಅನುಮತಿಸಲಾಗುವುದಿಲ್ಲ ಎಂದು ಗುರುತಿಸುತ್ತದೆ ಡೊಮೇನ್ 2 ಫಾಲ್ಟ್ ಡೊಮೇನ್ 1 ರಿಂದ ರಚಿಸಲಾದ ಫೈಲ್ ಅನ್ನು ತೆರೆಯಲು ಪ್ರಯತ್ನಿಸುತ್ತಿದೆ ಮತ್ತು ಆದ್ದರಿಂದ ಇದು ಅಂತಹ ವಿನಂತಿಯನ್ನು ತಡೆಯುತ್ತದೆ Now before we conclude so this is something to think about so let us say we have this one process and within this particular process we have created a confinement area and some function within this confined area has instructions of this form so it defines a buffer of size 10 and that buf of 100 is having some value so you need to think about what happens if there is a buffer overflow in the isolated code as shown over here ಈಗ ನಾವು ತೀರ್ಮಾನಿಸುವ ಮೊದಲು ಇದು ಯೋಚಿಸಬೇಕಾದ ವಿಷಯವಾಗಿದೆ ಆದ್ದರಿಂದ ಒಂದು ಪ್ರಕ್ರಿಯೆಯನ್ನು ಹೊಂದಿದ್ದೇವೆ ಎಂದು ಹೇಳೋಣ ಮತ್ತು ಈ ನಿರ್ದಿಷ್ಟ ಪ್ರಕ್ರಿಯೆಯೊಳಗೆ ನಾವು ಕನ್ ಫೈನ್ಮೆಂಟ್ ಏರಿಯಾ ವನ್ನು ರಚಿಸಿದ್ದೇವೆ ಮತ್ತು ಈ ಸೀಮಿತ ಪ್ರದೇಶದಲ್ಲಿ ಕೆಲವು ಕಾರ್ಯಗಳು ಈ ರೂಪದ ಸೂಚನೆಗಳನ್ನು ಹೊಂದಿವೆ ಆದ್ದರಿಂದ ಇದು ಬಫರ್ ಅನ್ನು ವ್ಯಾಖ್ಯಾನಿಸುತ್ತದೆ ಗಾತ್ರ 10 ಮತ್ತು 100 ರ ಬಫ್ ಕೆಲವು ಮೌಲ್ಯವನ್ನು ಹೊಂದಿದೆ ಆದ್ದರಿಂದ ಇಲ್ಲಿ ತೋರಿಸಿರುವಂತೆ ಪ್ರತ್ಯೇಕ ಕೋಡ್ನಲ್ಲಿ ಬಫರ್ ಓವರ್ಫ್ಲೋ ಇದ್ದರೆ ಏನಾಗುತ್ತದೆ ಎಂಬುದರ ಕುರಿತು ನೀವು ಯೋಚಿಸಬೇಕು So with this we actually conclude the lectures on confinement we see two ways to actually achieve confinement one is the OKWS module where we split a large application into several small processes and each process by the virtue of the mechanisms provided by the operating system will be protected from each other The second way is the Software Fault Isolation mechanism which is far more lightweight and suitable for things like the web browser where we have one application or one process and we are able to create fault domains within that particular process which are secluded compartments within that process ಆದ್ದರಿಂದ ಇದರೊಂದಿಗೆ ನಾವು ವಾಸ್ತವವಾಗಿ ಕನ್ ಫೈನ್ಮೆಂಟ್ ಕುರಿತು ಉಪನ್ಯಾಸಗಳನ್ನು ಮುಕ್ತಾಯಗೊಳಿಸುತ್ತೇವೆ ವಾಸ್ತವವಾಗಿ ಕನ್ ಫೈನ್ಮೆಂಟ್ ಅನ್ನು ಸಾಧಿಸಲು ನಾವು ಎರಡು ಮಾರ್ಗಗಳನ್ನು ನೋಡುತ್ತೇವೆ ಒಂದು ಓ ಕೆ ಡಬ್ಲ್ಯೂ ಎಸ್ ಮಾಡ್ಯೂಲ್ ಆಗಿದ್ದು ಅಲ್ಲಿ ನಾವು ದೊಡ್ಡ ಅಪ್ಲಿಕೇಶನ್ ಅನ್ನು ಹಲವಾರು ಸಣ್ಣ ಪ್ರಕ್ರಿಯೆಗಳಾಗಿ ವಿಭಜಿಸುತ್ತೇವೆ ಮತ್ತು ಆಪರೇಟಿಂಗ್ ಸಿಸ್ಟಮ್ ಒದಗಿಸಿದ ಕಾರ್ಯವಿಧಾನಗಳ ಕಾರಣದಿಂದಾಗಿ ಪ್ರತಿ ಪ್ರಕ್ರಿಯೆಯನ್ನು ಪರಸ್ಪರ ರಕ್ಷಿಸಲ್ಪಡುತ್ತದೆ ಎರಡನೆಯ ಮಾರ್ಗವೆಂದರೆ ಸಾಫ್ಟ್ವೇರ್ ಫಾಲ್ಟ್ ಐಸೋಲೇಶನ್ ಮೆಕ್ಯಾನಿಸಂ ಇದು ಹೆಚ್ಚು ಹಗುರವಾಗಿರುತ್ತದೆ ಮತ್ತು ಅಲ್ಲಿ ನಾವು ಒಂದು ಅಪ್ಲಿಕೇಶನ್ ಅಥವಾ ಒಂದು ಪ್ರಕ್ರಿಯೆಯನ್ನು ಹೊಂದಿರುವ ವೆಬ್ ಬ್ರೌಸರ್ನಂತಹ ವಿಷಯಗಳಿಗೆ ಸೂಕ್ತವಾಗಿದೆ ಮತ್ತು ಆ ಪ್ರಕ್ರಿಯೆಯೊಳಗೆ ಏಕಾಂತ ವಿಭಾಗಗಳಾದ ನಿರ್ದಿಷ್ಟ ಪ್ರಕ್ರಿಯೆಯೊಳಗೆ ಫಾಲ್ಟ್ ಡೊಮೇನ್ ಗಳನ್ನು ರಚಿಸಲು ನಮಗೆ ಸಾಧ್ಯವಾಗುತ್ತದೆ So these fault domains are restricted by the boundaries provided by that particular fault domain so in the next lecture we look at another scheme which is known as trusted execution environment thank you ಆದ್ದರಿಂದ ಈ ಫಾಲ್ಟ್ ಡೊಮೇನ್ ಗಳನ್ನು ನಿರ್ದಿಷ್ಟ ಫಾಲ್ಟ್ ಡೊಮೇನ್ ಒದಗಿಸಿದ ಗಡಿಗಳಿಂದ ನಿರ್ಬಂಧಿಸಲಾಗಿದೆ ಆದ್ದರಿಂದ ಮುಂದಿನ ಉಪನ್ಯಾಸದಲ್ಲಿ ನಾವು ವಿಶ್ವಾಸಾರ್ಹ ಕಾರ್ಯಗತಗೊಳಿಸುವ ಪರಿಸರ ಎಂದು ಕರೆಯಲ್ಪಡುವ ಮತ್ತೊಂದು ಯೋಜನೆಯನ್ನು ನೋಡುತ್ತೇವೆ ಧನ್ಯವಾದಗಳು